ವಿಪತ್ತು ಚೇತರಿಕೆ ಮತ್ತು ಉತ್ತಮವಾಗಿ ಮತ್ತೆ ನಿರ್ಮಿಸಿ ಕೋರ್ಸ್ಗೆ ಸ್ವಾಗತ ಇಂದು ನಾವು ಸಂಸ್ಕೃತಿ ಹವಾಮಾನ ಬದಲಾವಣೆಯ ರೂಪಾಂತರ ಮತ್ತು ವಿಪತ್ತು ಅಪಾಯವನ್ನು ಕಡಿತ ಮಾಡುವ ಬಗ್ಗೆ ಮಾತನಾಡಲಿದ್ದೇವೆ ಮತ್ತು ವಿಪತ್ತುಗಳು ಮತ್ತು ಹವಾಮಾನ ಬದಲಾವಣೆಯ ನಡುವಿನ ಸಂಬಂಧದ ಬಗ್ಗೆ ನಾವು ನೋಡುತ್ತೇವೆ ಹೆಚ್ಚಿನ ವೈಜ್ಞಾನಿಕ ಸಾಹಿತ್ಯವು ಈ ಎರಡು ಪರಸ್ಪರ ಸಂಬಂಧಿಸಿಲ್ಲ ಎಂದು ಹೇಳುತ್ತವೆ ಏಕೆಂದರೆ ವಿಪತ್ತುಗಳು ಸಾಮಾನ್ಯವಾಗಿ ಒಂದು ಘಟನೆಯೊಂದಿಗೆ ಪ್ರಚೋದಿಸಲ್ಪಟ್ಟವು ಆದರೆ ಹವಾಮಾನ ಬದಲಾವಣೆಯಾಗಿದ್ದರೂ ಅದರಲ್ಲಿ ದೀರ್ಘಾವಧಿಯ ಕಾರ್ಯವಿಧಾನವಿದೆ ಇತ್ತೀಚಿನ ವಿದ್ಯಮಾನದ ಬಗ್ಗೆ ನೀವು ನೋಡಿದಾಗ ಹವಾಮಾನ ಬದಲಾವಣೆಯು ನೇರವಾಗಿ ಮತ್ತು ಪರೋಕ್ಷವಾಗಿ ವಿಪತ್ತು ಅಪಾಯಕ್ಕೆ ಸಂಬಂಧಿಸಿದೆ ಎಂದು ಅವರು ಹೇಳುತ್ತಿರುವ ದೀರ್ಘಾವಧಿಯ ನಿದರ್ಶನಗಳಿಂದ ಇದು ಹೆಚ್ಚು ಪರಿಣಾಮ ಬೀರುತ್ತದೆ ಆದ್ದರಿಂದ ಚರ್ಚೆ ಹೇಗೆ ನಡೆಯುತ್ತಿದೆ ಎಂದು ನೋಡೋಣ CRED ವರದಿ 2015 ರಿಂದ ನಾವು ಹೇಳಿದಾಗ EM DAT ಅನ್ನು ನೀವು ಪಡೆಯುವ ನಕ್ಷೆಯು 2000 ವರ್ಷಕ್ಕಿಂತ ಮೊದಲು ಸುಮಾರು 240 ಹವಾಮಾನ ಸಂಬಂಧಿತ ವಿಪತ್ತುಗಳನ್ನು ದಾಖಲಿಸಿದೆ ವರ್ಷಕ್ಕೆ 341 ಕ್ಕೆ ಹೋಲಿಸಿದರೆ 44 ಹೆಚ್ಚಳವಾಗಿದೆ ಮತ್ತು ಇಲ್ಲಿ ನಾವು ನೈಸರ್ಗಿಕ ವಿಪತ್ತುಗಳ ಸಂಖ್ಯೆಯನ್ನು ನೋಡಿದಾಗ ಹೆಚ್ಚಾಗಿ ಚೀನಿಯರಲ್ಲಿ ಚೀನಾ ಭಾರತ ಮೆಕ್ಸಿಕೊದಲ್ಲಿ ನೀವು ನೋಡಬಹುದು ನಂತರ ನೀವು ರಷ್ಯಾದ ಮತ್ತು ಆಫ್ರಿಕನ್ ಖಂಡಗಳ ಭಾಗಗಳಲ್ಲಿ ಕಾಣಬಹುದು ಮತ್ತು ಕೆನಡಿಯನ್ ಉತ್ತರ ಭಾಗವೂ ಸಹ ಆದ್ದರಿಂದ ಇವು ವಿಪತ್ತುಗಳ ಸಂಖ್ಯೆ ಮತ್ತು ಅವು ಹೇಗೆ ಹೆಚ್ಚು ಪೀಡಿತವಾಗಿವೆ ಎಂಬುದನ್ನು ನೀವು ನೋಡಬಹುದು ನೀವು ವಿಪತ್ತುಗಳ ವರ್ಗೀಕರಣವನ್ನು ನೋಡಿದರೆ ಇದು ಕೇವಲ ಭೌಗೋಳಿಕ ವಿಪತ್ತು ನಾವು ಭೂಕಂಪ ಅಥವಾ ಸುನಾಮಿಯ ಬಗ್ಗೆ ಮಾತನಾಡುತ್ತಿದ್ದೇವೆ ಅಥವಾ ಇವು ಭೂಕುಸಿತಗಳಲ್ಲಿ ಹೆಚ್ಚಿನವು ಅದರ ಭೌಗೋಳಿಕ ಅಂಶಗಳಿಗೆ ಹೆಚ್ಚು ಸಂಬಂಧಿಸಿವೆ ಮತ್ತು ಅವು ಬಹಳ ಕಡಿಮೆ ಆದರೆ ಇಲ್ಲಿ ಇದು ಬಹುತೇಕ ಹೋಗುತ್ತಿರುವಾಗ ಇದು ಹವಾಮಾನಕ್ಕೆ ಸಂಬಂಧಿಸಿದಂತೆ ಜಲವಿಜ್ಞಾನವಿರಲಿ ಅಥವಾ ಹವಾಮಾನ ಅಂಶಗಳೇ ಇರಲಿ ಆದ್ದರಿಂದ ಇಲ್ಲಿ ಹವಾಮಾನ ಪ್ರೇರಿತ ಆಗಿದೆ ಆದ್ದರಿಂದ ಹವಾಮಾನ ಪ್ರೇರಿತ ವಿಪತ್ತು ಹೆಚ್ಚಿನ ಮಟ್ಟದಲ್ಲಿದೆ ಎಂದು ತಿಳಿಸುವ ವಿವಿಧ ಅಧ್ಯಯನಗಳು ನಡೆದಿವೆ ಮತ್ತು ಆ ಹವಾಮಾನ ಬದಲಾವಣೆ ಮತ್ತು ವಿಪತ್ತು ಅಪಾಯವನ್ನು ನಾವು ಸಂಯೋಜಿಸುವ ಅವಶ್ಯಕತೆಯಿದೆ ಮತ್ತು ಅದರೊಂದಿಗೆ ಕೆಲಸ ಮಾಡಲು ನಾವು ಹೇಗೆ ಜೊತೆ ಜೊತೆಯಲಿ ಕೆಲಸ ಮಾಡಬೇಕು ಯುನೈಟೆಡ್ ನೇಷನ್ಸ್ IPCC ಹವಾಮಾನ ಬದಲಾವಣೆಯ ಕುರಿತಾದ ಅಂತರ್ ಸರ್ಕಾರಿ ಸಮಿತಿ ನಡೆಸಿದ ಅನೇಕ ಅಂತರರಾಷ್ಟ್ರೀಯ ಸಮಾವೇಶಗಳಂತೆ ವಿಪತ್ತು ಅಪಾಯ ಮತ್ತು ಹವಾಮಾನ ಬದಲಾವಣೆಯ ನಡುವೆ ತರ್ಕಬದ್ಧ ರೀತಿಯಲ್ಲಿ ಸಂಬಂಧವಿದೆ ಎಂದು ಗುರುತಿಸಿದೆ ಅಂತೆಯೇ SREX ವರದಿಯ ಪರಿಕಲ್ಪನಾ ವಿಧಾನ ಅಲ್ಲಿ SREX ವಿಪತ್ತು ಅಪಾಯವನ್ನು ಕೇಂದ್ರದಲ್ಲಿ ಇರಿಸುವ ಬಗ್ಗೆ ಮಾತನಾಡುತ್ತದೆ ಮತ್ತು ವಸಾಹತುಗಳು ಹೇಗೆ ಒಡ್ಡಿಕೊಳ್ಳುತ್ತವೆ ಮತ್ತು ದುರ್ಬಲತೆಯ ಅಂಶ ಮತ್ತು ದೀರ್ಘಾವಧಿಯ ಹವಾಮಾನ ಮತ್ತು ಹವಾಮಾನ ಘಟನೆಗಳು ಈ ವಸಾಹತುಗಳನ್ನು ದುರ್ಬಲ ಪರಿಸ್ಥಿತಿಗಳಿಗೆ ಒಳಪಡಿಸುತ್ತವೆ ಮತ್ತು ಅವುಗಳು ಹೇಗೆ ಒಡ್ಡಲ್ಪಡುತ್ತವೆ ಮತ್ತು ಒಂದು ಕಡೆ ನಾವು ಈ ಗ್ರೀನ್ಹೌಸ್ ಅನಿಲ ಹೊರಸೂಸುವಿಕೆಯನ್ನು ಹೊಂದಿದ್ದೇವೆ ಅದು ನಿರಂತರ ಕಾಳಜಿಯಲ್ಲಿದೆ ಮತ್ತು ಇದು ವಾಸ್ತವವಾಗಿ ಮಾನವಶಾಸ್ತ್ರೀಯ ಹವಾಮಾನ ಬದಲಾವಣೆಗೆ ಕಾರಣವಾಗುತ್ತಿದೆ ಮತ್ತು ನೈಸರ್ಗಿಕ ವ್ಯತ್ಯಾಸಕ್ಕೂ ಕಾರಣವಾಗಿದೆ ಆದ್ದರಿಂದ ಇದು ವಿಪತ್ತು ಅಪಾಯಕ್ಕೆ ಒಳಗಾಗುತ್ತದೆ ಮತ್ತು ಇಲ್ಲಿಯೇ ವಿಪತ್ತು ಮತ್ತು ಅಭಿವೃದ್ಧಿ ಮತ್ತು ಅವುಗಳು ಪರಸ್ಪರ ಸಂಬಂಧ ಹೊಂದಿವೆ ವಿಪತ್ತುಗಳು ಮತ್ತು ಅಭಿವೃದ್ಧಿಯ ಬಗ್ಗೆ ಪರಸ್ಪರ ಮಾತನಾಡುವಾಗ ಫ್ರೆಡೆರಿಕ್ ಕೋನಿಯಿಂದ ನಿಮಗೆ ತಿಳಿದಿದೆ ಮತ್ತು ಅಲ್ಲಿಯೇ ಅಭಿವೃದ್ಧಿ ಇದು ವಿಪತ್ತು ಅಪಾಯ ನಿರ್ವಹಣೆ ಮತ್ತು ಹವಾಮಾನ ಬದಲಾವಣೆಯ ರೂಪಾಂತರ ವಿಪತ್ತು ಅಪಾಯಕ್ಕೆ ಅವು ನಿಜವಾಗಿ ಹೇಗೆ ಕೊಡುಗೆ ನೀಡುತ್ತವೆ ಎಂಬುದು ನಿಮಗೆ ತಿಳಿದಿರುವ ಸಂಪೂರ್ಣ ತಿಳುವಳಿಕೆ ಮತ್ತು ಇಲ್ಲಿ ಮುಖ್ಯವಾದ ಅಂಶವೆಂದರೆ CCA ಹವಾಮಾನ ಬದಲಾವಣೆಯ ರೂಪಾಂತರವನ್ನು ಜೋಡಿಸುವುದು ಮತ್ತು ವಿಪತ್ತು ಅಪಾಯವನ್ನು ಕಡಿಮೆ ಮಾಡುವುದು ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸುವ ಪ್ರಮುಖ ನಿರ್ಣಾಯಕ ಹಂತಗಳಲ್ಲಿ ಒಂದಾಗಿದೆ ಆದ್ದರಿಂದ ನಾವು ಈ ಎರಡು ಘಟಕಗಳನ್ನು ಸಂಯೋಜಿಸುವ ಪ್ರಮುಖ ಸೂಚನೆಯಾಗಿದೆ ವಿಪತ್ತುಗಳ ಅಪಾಯದ ಕಡಿತ ಮತ್ತು ವಿಪತ್ತುಗಳ ಸಾಂದರ್ಭಿಕ ಅಂಶಗಳನ್ನು ವಿಶ್ಲೇಷಿಸಲು ಮತ್ತು ನಿರ್ವಹಿಸಲು ವ್ಯವಸ್ಥಿತ ಪ್ರಯತ್ನಗಳ ಮೂಲಕ ವಿಪತ್ತು ಅಪಾಯಗಳನ್ನು ಕಡಿಮೆ ಮಾಡುವ ಪರಿಕಲ್ಪನೆ ಮತ್ತು ಅಭ್ಯಾಸವನ್ನು ನಾವು ಹೊಂದಿರುವಾಗ ಅದನ್ನು ಹೇಗೆ ಪರಿಕಲ್ಪನೆ ಮಾಡಲಾಗಿದೆ ಅಪಾಯದ ಮೌಲ್ಯಮಾಪನದ ಬಗ್ಗೆ ಮಾತನಾಡುವ ಮೊದಲ ಹಂತವು ಅಪಾಯವನ್ನು ವಿಶ್ಲೇಷಿಸುವಲ್ಲಿ ವೈಜ್ಞಾನಿಕ ಜ್ಞಾನವು ಸಹಕರಿಸುತ್ತದೆ ಮತ್ತು ಸ್ಥಳೀಯ ಜ್ಞಾನವು ಅಪಾಯವನ್ನು ಅರ್ಥಮಾಡಿಕೊಳ್ಳುವಲ್ಲಿ ಸಹಕರಿಸುತ್ತದೆ ಆದರೆ ಅದರ ಸಂವಹನ ಭಾಗದ ಬಗ್ಗೆ ನಾವು ಮಾತನಾಡುವಾಗ ಹೊರಗಿನ ನಟರು ಒಳಗಿನ ನಟರನ್ನು ಓದುತ್ತದೆ ಆದರೆ ಅವರು ಪರಸ್ಪರ ಸಂಪರ್ಕ ಸಾಧಿಸುತ್ತಾರೆ ಆದ್ದರಿಂದ ಅಲ್ಲಿಯೇ NGOಗಳು ಸರ್ಕಾರಗಳು ವೈಜ್ಞಾನಿಕ ಸಮುದಾಯ ನೀತಿ ನಿರೂಪಕರು ಮತ್ತು ಬಲಿಪಶುಗಳು ನಿಮಗೆ ತಿಳಿದಿರುವ ಫಲಾನುಭವಿಗಳು ಒಳಗೆ ಪರಿಣಾಮ ಬೀರುವವರು ಸಮುದಾಯಗಳು ಮತ್ತು ಅಂಚಿನಲ್ಲಿರುವ ಗುಂಪುಗಳು ತದನಂತರ ಮತ್ತೆ ಕ್ರಿಯೆಗೆ ಬರುವುದು ಬಾಟಮ ಅಪ್ ಉಪಕ್ರಮಗಳಲ್ಲಿ ಟಾಪ್ ಡೌನ್ ಉಪಕ್ರಮಗಳ ನಡುವೆ ಸಂಪರ್ಕ ಇರಬೇಕು ಮತ್ತು ವಾಸ್ತವಿಕವಾಗಿ ಸಮಗ್ರವಾಗಿ ಅವು DRRಗೆ ವಿಪತ್ತು ಅಪಾಯ ಕಡಿತ ಹೇಗೆ ಕೊಡುಗೆ ನೀಡುತ್ತವೆ ಆದ್ದರಿಂದ ವಿಪತ್ತು ಅಪಾಯ ಕಡಿತ ವಿಪತ್ತು ಅಪಾಯ ನಿರ್ವಹಣೆ ಈ ಪರಿಭಾಷೆಗಳಲ್ಲಿ ಒಂದು ಪರಿಭಾಷೆ ಇದೆ ಆದ್ದರಿಂದ ಬೇಗಂ ಇದನ್ನು ಎರಡು ಮುಖ್ಯ ಘಟಕಗಳಾಗಿ ವರ್ಗೀಕರಿಸುತ್ತಾರೆ ಅವುಗಳಲ್ಲಿ ಒಂದು DRM ವಿಪತ್ತು ಅಪಾಯ ನಿರ್ವಹಣೆ ಮತ್ತು ಅದರೊಳಗೆ ವಿಪತ್ತು ಅಪಾಯವನ್ನು ಕಡಿಮೆ ಮಾಡುವುದು ಒಂದು ಅಂಶವಾಗಿದೆ ಮತ್ತು ವಿಪತ್ತು ನಿರ್ವಹಣೆ ಮತ್ತೊಂದು ಅಂಶವಾಗಿದೆ DRR ಎನ್ನುವುದು ವಿಪತ್ತುಗಳ ಸಾಂದರ್ಭಿಕ ಅಂಶಗಳನ್ನು ವಿಶ್ಲೇಷಿಸಲು ಮತ್ತು ನಿರ್ವಹಿಸಲು ವ್ಯವಸ್ಥಿತ ಪ್ರಯತ್ನಗಳ ಮೂಲಕ ವಿಪತ್ತು ಅಪಾಯಗಳನ್ನು ಕಡಿಮೆ ಮಾಡುವ ಪರಿಕಲ್ಪನೆ ಮತ್ತು ಅಭ್ಯಾಸವಾಗಿದೆ ಆದರೆ ವಿಪತ್ತು ನಿರ್ವಹಣೆ ನಾಲ್ಕು ವಿಭಿನ್ನ ಹಂತಗಳನ್ನು ಅನುಸರಿಸುತ್ತದೆ ಇದು ತಗ್ಗಿಸುವಿಕೆ ಸನ್ನದ್ಧತೆ ಪ್ರತಿಕ್ರಿಯೆ ಮತ್ತು ಚೇತರಿಕೆಯ ಬಗ್ಗೆ ಮಾತನಾಡುತ್ತದೆ ಆದ್ದರಿಂದ ತಡೆಗಟ್ಟುವಿಕೆ ತಗ್ಗಿಸುವಿಕೆ ಸನ್ನದ್ಧತೆ ಮತ್ತು ಪ್ರತಿಕ್ರಿಯೆಯೊಂದಿಗೆ ಒಳಗೊಂಡಿರುವ ನಿರ್ವಹಣಾ ದೃಷ್ಟಿಕೋನವನ್ನು ಸೇರಿಸುವ ಮೂಲಕ ಈ DRM DRR ಅನ್ನು ಮೀರಿದೆ ಹಾಗಾಗಿ ಹೀಗೆ ಇದನ್ನು ನಾನು ವಿಭಿನ್ನ ತಜ್ಞರು ಅರ್ಥೈಸಿಕೊಂಡಿದ್ದೇವೆ ಉದಾಹರಣೆಗೆ ಭಾರತದಲ್ಲಿ ನಾವು ಹವಾಮಾನ ಬದಲಾವಣೆಯ ರೂಪಾಂತರದ ಬಗ್ಗೆ ಮಾತನಾಡುವಾಗ ಹವಾಮಾನ ಬದಲಾವಣೆಯ ಕುರಿತು ರಾಷ್ಟ್ರೀಯ ಕ್ರಿಯಾ ಯೋಜನೆ ಇದೆ ಅದು ಹವಾಮಾನ ಬದಲಾವಣೆಯ ಕುರಿತು ಪ್ರಧಾನ ಮಂತ್ರಿ ಮಂಡಳಿಯಿಂದ ಬಂದಿದೆ ಅವರು ಭಾರತ ಸರ್ಕಾರದ ಬಗ್ಗೆ ಮಾತನಾಡುತ್ತಿದ್ದಾರೆ ಉದಾಹರಣೆಗೆ ಈ ಎಂಟು ರಾಷ್ಟ್ರೀಯ ಕಾರ್ಯಾಚರಣೆಗಳು ಸೌರ ಮಿಷನ್ ವರ್ಧಿತ ಶಕ್ತಿಯ ದಕ್ಷತೆ ಸುಸ್ಥಿರ ಆವಾಸಸ್ಥಾನ ನೀರಿನ ಮಿಷನ್ ಹಿಮಾಲಯನ್ ಪರಿಸರ ವ್ಯವಸ್ಥೆಗಳನ್ನು ಉಳಿಸಿಕೊಳ್ಳುವ ರಾಷ್ಟ್ರೀಯ ಮಿಷನ್ ಹಸಿರು ಭಾರತದ ರಾಷ್ಟ್ರೀಯ ಮಿಷನ್ ಹವಾಮಾನ ಬದಲಾವಣೆಗೆ ಸುಸ್ಥಿರ ಕೃಷಿ ಮತ್ತು ಕಾರ್ಯತಂತ್ರದ ಜ್ಞಾನ ಆದ್ದರಿಂದ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಪರಿಹರಿಸಲು ಮತ್ತು ಅದರ ಹಸಿರು ಅಂಶಗಳ ಹವಾಮಾನ ಬದಲಾವಣೆಯನ್ನು ಹೊಂದಲು ಇವು ಭಾರತ ಸರ್ಕಾರ ಸ್ಥಾಪಿಸಿದ ವಿಭಿನ್ನ ಕಾರ್ಯಗಳಾಗಿವೆ ವಾಸ್ತವವಾಗಿ ನಡೆಯುತ್ತಿರುವ ಹವಾಮಾನ ಬದಲಾವಣೆಯ ಮಾತುಕತೆಗಳ ಬಗ್ಗೆ ಮಾತನಾಡುವ ಹ್ಯೋಗೊ ಫ್ರಮೇವರ್ಕ್ ಸಹ ನೀತಿ ನಿರೂಪಕರು ರಾಜಕಾರಣಿಗಳು ಮತ್ತು ಅಭ್ಯಾಸಗಳಲ್ಲಿ ಒಮ್ಮತವನ್ನು ಹೆಚ್ಚಿಸಲು ಕಾರಣವಾಗಿದೆ DRR ಮತ್ತು CCA ಗಳನ್ನು ಸಂಯೋಜಿಸುವ ಅವಶ್ಯಕತೆಯಿದೆ ಪರಿಕಲ್ಪನಾತ್ಮಕವಾಗಿ ಮಾತ್ರವಲ್ಲದೆ ಅಭ್ಯಾಸದ ದೃಷ್ಟಿಯಿಂದ ಪ್ರಾದೇಶಿಕ ಮಟ್ಟ ಉಪ ರಾಷ್ಟ್ರ ಮಟ್ಟ ರಾಷ್ಟ್ರೀಯ ಮತ್ತು ಅಂತರರಾಷ್ಟ್ರೀಯ ಮಟ್ಟದಲ್ಲಿಯೂ ಅವಶ್ಯಕತೆಯಿದೆ ಮತ್ತು UNISDR DRR ಮತ್ತು CCA ಗಳ ಕ್ರಿಯಾತ್ಮಕ ಸಂಪರ್ಕವನ್ನು ಸಹ ಶಿಫಾರಸು ಮಾಡುತ್ತದೆ ಏಕೆಂದರೆ ಬಡತನ ಕಡಿತದ ಸಂದರ್ಭದಲ್ಲಿ ನಾವು ಬಡತನವನ್ನು ನಿರ್ಲಕ್ಷಿಸುತ್ತಿದ್ದೇವೆ ಏಕೆಂದರೆ ನಾವು ಅವರಿಗೆ ಹೇಗೆ ಸಂವಹನ ಮಾಡಬಹುದು ನಾವು ಹೇಗೆ ಹೆಚ್ಚಿಸಬಹುದು ಈ ಬಡತನ ಗುಂಪುಗಳನ್ನು ಹೇಗೆ ಪರಿಹರಿಸಬಹುದು ಎಂಬ ಕೆಳ ಹಂತದ ಸಂದರ್ಭಗಳಿವೆ ಗುಂಪುಗಳು ವಿಪತ್ತುಗಳಿಂದ ಹೆಚ್ಚಾಗಿ ಬಾಧಿತರಾಗಿರುವ ಅಂಚಿನಲ್ಲಿರುವ ಗುಂಪುಗಳು ಮತ್ತು ಈ ಹವಾಮಾನ ಬದಲಾವಣೆಯ ಪರಿಣಾಮಗಳ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತಾರೆ ಈ ಎಂಟು ಕಾರ್ಯಗಳ ಬಗ್ಗೆ ನಾವು ಪ್ರಸ್ತಾಪಿಸಿದ್ದೇವೆ ಆದರೆ ನಾವು ಮಾಡಬೇಕಾದ ಪ್ರಮುಖ ವಿಷಯವೆಂದರೆ ಪ್ರತಿಯೊಂದು ಗುರಿ ತಮ್ಮದೇ ಆದ ಉದ್ದೇಶಗಳನ್ನು ಹೊಂದಿದೆ ಪ್ರತಿ ಗುರಿ ತಮ್ಮದೇ ಆದ ಕ್ರಿಯಾ ಯೋಜನೆಗಳನ್ನು ಹೊಂದಿದೆ ಪ್ರತಿ ಮಿಷನ್ ಕೆಲವು ವಿಷಯಗಳನ್ನು ತಲುಪಿಸಲು ಸಿದ್ಧಪಡಿಸಿದೆ ಆದರೆ ದುರದೃಷ್ಟವಶ ಅವರೆಲ್ಲರೂ ವಾಸಸ್ಥಾನ ಮತ್ತು ಪರಿಸರ ಸೂಕ್ಷ್ಮ ಆವಾಸಸ್ಥಾನಗಳು ಮತ್ತು ಈ ವಿಭಿನ್ನ ಕಾರ್ಯಗಳು ಹೇಗೆ ಪರಸ್ಪರ ಸಂಬಂಧ ಹೊಂದಿವೆ ಅವು ಹೇಗೆ ಪರಸ್ಪರ ಹೊಂದಾಣಿಕೆ ಮಾಡಿಕೊಳ್ಳುತ್ತಿವೆ ಪರಸ್ಪರ ಹೇಗೆ ಸಹಕರಿಸುತ್ತಿವೆ ಎಂಬುದರ ಬಗ್ಗೆ ಅವರು ಮಾತನಾಡುತ್ತಿದ್ದಾರೆ ಇದು ನಾವು ಅರ್ಥಮಾಡಿಕೊಳ್ಳಬೇಕಾದ ಒಂದು ವಿಷಯ ಮತ್ತು ಇದು ವಿಪತ್ತು ಅಪಾಯವನ್ನು ಕಡಿಮೆ ಮಾಡುವಲ್ಲಿ ಬಹಳ ಕಡಿಮೆ ಗಮನಹರಿಸುತ್ತದೆ ಏಕೆಂದರೆ ಅವರ ಪ್ರತಿಯೊಂದು ಮಿಷನ್ ಹಸಿರು ಹೊರಸೂಸುವಿಕೆ ಹವಾಮಾನ ಬದಲಾವಣೆಯ ಮೇಲೆ ಕೇಂದ್ರೀಕರಿಸಿದೆ ಆದರೆ ವಿಪತ್ತು ಅಪಾಯವನ್ನು ಕಡಿಮೆ ಮಾಡುವುದನ್ನು ಅದರೊಳಗಿನ ಅವಿಭಾಜ್ಯ ಅಂಗಗಳಲ್ಲಿ ಒಂದಾಗಿ ನೋಡಲು ಅವರು ಹೇಗೆ ಸಮರ್ಥರಾಗಿದ್ದಾರೆ ಆದ್ದರಿಂದ ಈ ನಿರ್ದಿಷ್ಟ ಅಂಶವನ್ನು ಇಲ್ಲಿಯವರೆಗೆ ಹಾಕಲಾಗಿಲ್ಲ ಮತ್ತು ಯಾವುದೇ ಹೆಚ್ಚಿನ ಚರ್ಚೆಗೆ ಬರುವ ಮೊದಲು DRR ಮತ್ತು CCA ಗಳನ್ನು ಸಂಯೋಜಿಸುವ ಪ್ರಮುಖ ವ್ಯತ್ಯಾಸಗಳು ಮತ್ತು ಸವಾಲುಗಳು ಯಾವುವು ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನೀವು ಜಾನ್ ಬರ್ಕ್ಮನ್ರನ್ನು ಹೊಂದಿದ್ದೀರಿ ಮತ್ತು ಇತರ ಅನೇಕ ಲೇಖಕರು ಇವು ಮೂಲಭೂತ ವ್ಯತ್ಯಾಸಗಳು ಮತ್ತು ಸಾಮ್ಯತೆಗಳೆಂದು ಪಟ್ಟಿ ಮಾಡಿದ್ದಾರೆ ಅವುಗಳು ಹೇಗಿವೆ ಅವರು ಹೇಗೆ ಈ ಸವಾಲುಗಳನ್ನು ಹೊಂದಿದ್ದಾರೆಂದು ನಿಮಗೆ ತಿಳಿದಿದೆ ಒಂದು ಮಾಪಕಗಳು ಏಕೆಂದರೆ ಅವರಿಬ್ಬರು ವಿಭಿನ್ನ ಮಾಪಕಗಳ ಬಗ್ಗೆ ಮಾತನಾಡುತ್ತಾರೆ CCA ಹೆಚ್ಚು ಉದ್ದ ಮತ್ತು ತಾತ್ಕಾಲಿಕ ಮತ್ತು ದೊಡ್ಡ ಸ್ಪೇಷಿಯಲ್ ಮಾಪಕಗಳ ಬಗ್ಗೆ ಮಾತನಾಡುತ್ತದೆ ವಿಪತ್ತು ಅದು ಕಡಿಮೆ ಮತ್ತು ಸಣ್ಣ ಮಾಪಕಗಳ ಮೇಲೆ ಹೆಚ್ಚು ಮಾತನಾಡುತ್ತದೆ ಅದು ಈವೆಂಟ್ನಿಂದ ಪ್ರಚೋದಿಸುತ್ತದೆ ಎಂದು ನಿಮಗೆ ತಿಳಿದಿದೆ ಮತ್ತು ಇದು ಪಾಸಿಟಿವ್ ಮತ್ತು ನೆಗೆಟಿವ್ ಪರಿಣಾಮಗಳ ಬಗ್ಗೆ ಮಾತನಾಡುತ್ತದೆ ಮತ್ತು ಇಲ್ಲಿ ವಿಪತ್ತು ಹೆಚ್ಚಾಗಿ ನೆಗೆಟಿವ್ ಪರಿಣಾಮಗಳ ಮೇಲೆ ಕೇಂದ್ರೀಕರಿಸುತ್ತದೆ ಸಂಶೋಧನಾ ಆದ್ಯತೆಗಳು ಇದು ಹೆಚ್ಚಾಗಿ ಟಾಪ್ ಡೌನ್ ವಿಧಾನದಲ್ಲಿದೆ ಆದರೆ ಇವುಗಳು ಹೆಚ್ಚಾಗಿ ಬಾಟಮ್ ಅಪ್ ವಿಧಾನದಲ್ಲಿರುತ್ತವೆ ಆದರೆ ಬಹು ಮಧ್ಯಸ್ಥಗಾರರ ಭಾಗವಹಿಸುವಿಕೆ ಮತ್ತು ಬಹು ಪ್ರಮಾಣದ ಸಮನ್ವಯವನ್ನು ಹೊಂದಿರುವ ಸಾಮಾನ್ಯ ಸವಾಲುಗಳು ಆದ್ದರಿಂದ ಉದಾಹರಣೆಗೆ ಸ್ಕೇಲ್ ಹೊಂದಿಕೆಯಾಗುವುದಿಲ್ಲ ಮತ್ತು ನೀವು ಈ ರೀತಿಯ ಯಾವುದೇ ನಿರ್ದಿಷ್ಟ ವಸಾಹತುಗಳನ್ನು ನೋಡಿದರೆ ಸುನಾಮಿಯ ಮೊದಲು ಮತ್ತು ಸುನಾಮಿಯ ನಂತರದ ಬಂದಾ ಏಚ್ ಆಗಿದೆ ಮತ್ತು ಅದನ್ನು ನಿರ್ದಿಷ್ಟ ಪ್ರಾದೇಶಿಕ ಮಟ್ಟದಲ್ಲಿ ಕೇಂದ್ರೀಕರಿಸಲಾಗುತ್ತಿದೆ ಅಲ್ಲಿ ಅದು ಸ್ವಲ್ಪ ಸುನಾಮಿ ಅಥವಾ ಭೂಕಂಪದೊಂದಿಗೆ ವಿಪತ್ತಿನ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಈ ರೀತಿಯ ಹವಾಮಾನದ ಪರಿಣಾಮಗಳನ್ನು ನೀವು ನೋಡಿದಾಗ ಸ್ವೀಡಿಷ್ ಕ್ರಮಶಾಸ್ತ್ರೀಯ ಸಂಸ್ಥೆಯಿಂದ ಬಂದಿದೆ ಮತ್ತು ಅಲ್ಲಿ ನಾವು ಹಿಮದ ಹೊದಿಕೆಯನ್ನು ವರ್ಷದಿಂದ ವರ್ಷಕ್ಕೆ ಕ್ರಮೇಣ ಕಡಿಮೆ ಮಾಡಲು ಪ್ರಾರಂಭಿಸಿದ್ದೇವೆ ಆದ್ದರಿಂದ ಮೊದಲು ಇದು 8 ತಿಂಗಳ ಹಿಮದ ಹೊದಿಕೆಯಾಗಿತ್ತು ಈಗ ಅದು ಆರು ತಿಂಗಳುಗಳು ಈಗ ಅದು ಕ್ರಮೇಣ ಕಡಿಮೆಯಾಗುತ್ತಿದೆ ಆದ್ದರಿಂದ ಅವು ಪಾಸಿಟಿವ್ ಮತ್ತು ನೆಗೆಟಿವ್ ಪರಿಣಾಮಗಳನ್ನು ಹೊಂದಿವೆ ಉದಾಹರಣೆಗೆ ರೈತರು ಹೌದು ಹಿಮದ ವ್ಯಾಪ್ತಿ ಕಡಿಮೆ ಎಂದು ಹೇಳುತ್ತಾರೆ ಆದ್ದರಿಂದ ನಾವು ಹೆಚ್ಚುವರಿ ಬೆಳೆ ಪಡೆಯಬಹುದು ಆದರೆ ಇತರ ಪರಿಣಾಮಗಳೂ ಉಂಟಾಗುತ್ತವೆ ಅದರ ಮೇಲೆ ತಾಪಮಾನವು ಹೆಚ್ಚುತ್ತಿದೆ ಮತ್ತು ಇದು ಆರೋಗ್ಯದ ಮೇಲೆ ಮತ್ತು ಸಮುದಾಯಗಳು ಅವರು ವಾಸಿಸುವ ರೀತಿಯ ಮೇಲೂ ಪರಿಣಾಮ ಬೀರುತ್ತದೆ ಆದ್ದರಿಂದ ಮತ್ತು ಅದೇ ರೀತಿ ನೀವು ನೋಡಬಹುದಾದಂತಹ ಹವಾಮಾನ ಬದಲಾವಣೆಯು ಹವಳದ ದಿಬ್ಬಗಳು ಇದು ನೆಗೆಟಿವ್ ಮತ್ತು ಪಾಸಿಟಿವ್ ಪರಿಣಾಮಗಳನ್ನು ಬೀರುತ್ತದೆ ಮತ್ತು ಜಾಗತಿಕ ಮಟ್ಟದಲ್ಲಿ ಯಾವುದೇ ಪರಿಣಾಮ ಬೀರುವುದಿಲ್ಲ ಆದ್ದರಿಂದ ಒಂದು ದತ್ತಾಂಶವು ಹವಳದ ದಿಬ್ಬಗಳ ಮೇಲೆ ಜಾಗತಿಕ ಮಟ್ಟದ ಪ್ರಭಾವದ ಬಗ್ಗೆ ಮಾತನಾಡುತ್ತಿದೆ ಮತ್ತು ಇತರ ದತ್ತಾಂಶವು ಹಿಮದ ಹೊದಿಕೆಯ ಪರಿಣಾಮಗಳ ಬಗ್ಗೆ ಮಾತನಾಡುತ್ತದೆ ಮತ್ತು ಇತರ ದತ್ತಾಂಶವು ಪ್ರಾದೇಶಿಕ ಪ್ರಮಾಣಕ್ಕೆ ಸೀಮಿತವಾಗಿರುವ ಬಗ್ಗೆ ಮಾತನಾಡಬಹುದು ಆದ್ದರಿಂದ DDR ಮತ್ತು ಹವಾಮಾನ ಬದಲಾವಣೆಯು 2 ವಿಭಿನ್ನ ಮಾಪಕಗಳಲ್ಲಿ ದತ್ತಾಂಶವನ್ನು ಹೇಳುತ್ತದೆ ಉದಾಹರಣೆಗೆ ನಾವು ನಿಮಗೆ ಹೇಳಲು ಬಯಸುತ್ತೇವೆ ನಾವು ಸಂಸ್ಕೃತಿಯ ಬಗ್ಗೆ ಮಾತನಾಡುವಾಗ ಈ ಸಂಸ್ಕೃತಿ ಹವಾಮಾನ ಬದಲಾವಣೆ ಮತ್ತು ವಿಪತ್ತು ಅಪಾಯವನ್ನು ಕಡಿಮೆ ಮಾಡಲು ಹೇಗೆ ಸಂಬಂಧಿಸಿದೆ ಎಂದು ನಿಮಗೆ ತಿಳಿದಿದೆ ಹಾಗಾಗಿ ರೆಜಿನಾ ಮಾಪುವಾ ಲಿಮ್ ಅವರ ಒಂದು ಪ್ರಮುಖ ಕೊಡುಗೆಯನ್ನು ಹೇಳಲು ನಾನು ಬಯಸುತ್ತೇನೆ ಅಲ್ಲಿ ಅವರು ಫಿಲಿಪೈನ್ಸ್ ಸಾಂಸ್ಕೃತಿಕ ಗುರುತನ್ನು ಅಭಿವೃದ್ಧಿಯಲ್ಲಿನ ಸಾಂಪ್ರದಾಯಿಕ ವಸಾಹತುಗಳ ಬಗ್ಗೆ ಮಾತನಾಡುತ್ತಾರೆ ಮತ್ತು ಈ ಸ್ಥಳೀಯ ಸಾಂಪ್ರದಾಯಿಕ ವಸಾಹತುಗಳು ಮತ್ತು ಅವರ ಸಾಂಸ್ಕೃತಿಕ ಗುರುತನ್ನು ವಿಶ್ಲೇಷಿಸಲು ಸಾಂಸ್ಕೃತಿಕ ಪರಿಸರದ ಚೌಕಟ್ಟನ್ನು ಅವರು ಬಳಸುತ್ತಾರೆ ಹವಾಮಾನ ಬದಲಾವಣೆಯ ಪರಿಣಾಮಗಳು ಮತ್ತು ದಿನನಿತ್ಯದ ದುರ್ಬಲ ಸಂದರ್ಭಗಳ ಬಗ್ಗೆ ಅವರ ತಿಳುವಳಿಕೆ ನೀವು ಫಿಲಿಪೈನ್ಸ್ ಅನ್ನು ನೋಡಿದರೆ ನೀವು ಪರ್ವತಾರೋಹಿಗಳ ಸಂಸ್ಕೃತಿಯನ್ನು ಮೇಲ್ಭಾಗದಲ್ಲಿ ಹೊಂದಿದ್ದೀರಿ ಮತ್ತು ನೀವು ಮುಖ್ಯವಾಹಿನಿಯ ಸಂಸ್ಕೃತಿಯನ್ನು ಹೊಂದಿದ್ದೀರಿ ಟ್ಯಾಗಲೋಗ್ ಮುಖ್ಯವಾಹಿನಿಯ ಸಂಸ್ಕೃತಿ ಮತ್ತು ನೀವು ಕೋರನ್ ದ್ವೀಪಗಳಾದ ಸಮುದ್ರ ಸಂಸ್ಕೃತಿಯನ್ನು ಹೊಂದಿದ್ದೀರಿ ಆದ್ದರಿಂದ ಫಿಲಿಪೈನ್ಸ್ನಲ್ಲಿ ರಾಜಿ ಮಾಡಿಕೊಳ್ಳುವ ಸುಮಾರು 7000 ದ್ವೀಪಗಳು ದ್ವೀಪಸಮೂಹದಲ್ಲಿ ಹರಡಿರುವ ಸಾಂಪ್ರದಾಯಿಕ ವಸಾಹತುಗಳಲ್ಲಿ ವಾಸಿಸುವ 120 ಕ್ಕೂ ಹೆಚ್ಚು ಜನಾಂಗೀಯ ಗುಂಪುಗಳಿವೆ ಆದ್ದರಿಂದ ಈ ಸ್ಥಳೀಯ ವಸಾಹತುಗಳು ಪರಿಸರ ವ್ಯವಸ್ಥೆಗಳಲ್ಲಿ ಆರ್ಥಿಕತೆಗಳನ್ನು ಸೃಷ್ಟಿಸುವ ವಿಭಿನ್ನ ಭೂಪ್ರದೇಶಗಳಲ್ಲಿವೆ ಅಥವಾ ಸಂಸ್ಕೃತಿ ಸ್ಥಳ ಮತ್ತು ಜನರಿಗೆ ನಿರ್ದಿಷ್ಟವಾಗಿ ವಾಸಿಸುವ ವಿಧಾನಗಳು ಆದ್ದರಿಂದ ಅವರು ತಮ್ಮದೇ ಆದ ಭಾಷೆಯನ್ನು ಹೊಂದಿದ್ದಾರೆ ಅವರಿಗೆ ತಮ್ಮದೇ ಆದ ಉಪಭಾಷೆ ಇದೆ ಅವರಿಗೆ ತಮ್ಮದೇ ಆದ ಸಂಸ್ಕೃತಿ ಇದೆ ಅವರಿಗೆ ಆಹಾರ ಪದ್ಧತಿ ಇದೆ ಅವರಿಗೆ ಉಡುಗೆ ಸೂಕ್ಷ್ಮತೆಗಳಿವೆ ಅವರಿಗೆ ಅವರ ಕೋಮು ತಿಳುವಳಿಕೆ ಇದೆ ಆದ್ದರಿಂದ ಅವಳು ಏನು ಮಾಡಿದ್ದಾಳೆಂದರೆ ಅವಳು ಒಂದು ರೀತಿಯ ಪರಿಕಲ್ಪನೆಯ ಚೌಕಟ್ಟನ್ನು ಅಭಿವೃದ್ಧಿಪಡಿಸಿದಳು ಆದ್ದರಿಂದ ಅವರು ನಿಜವಾಗಿಯೂ ಯಾವ ರೀತಿಯ ರಚನೆಗಳನ್ನು ಸಾಂಸ್ಕೃತಿಕ ಗುರುತನ್ನು ಸೃಷ್ಟಿಸುತ್ತಾರೆ ಮತ್ತು ಅಭಿವೃದ್ಧಿಯ ಪರಿಕಲ್ಪನೆಗಳು ಮತ್ತು ಮುಖ್ಯವಾಹಿನಿಯ ಸಂಸ್ಕೃತಿಗಳು ಆಲ್ಪೈನ್ ಸಂಸ್ಕೃತಿಗಳು ಮತ್ತು ಕರಾವಳಿ ಸಂಸ್ಕೃತಿಗಳು ಹೇಗೆ ಪ್ರತಿಕ್ರಿಯಿಸುತ್ತವೆ ಯಾವ ರೀತಿಯ ವ್ಯವಸ್ಥೆಗಳನ್ನು ಅವರು ಹೊಂದಿದ್ದಾರೆ ಮತ್ತು ಅದು ಅವರು ಭಾಗವಹಿಸುವ ಕೆಲವು ವಿಧಾನಗಳನ್ನು ಪಡೆದುಕೊಂಡಿದೆ ಉದಾಹರಣೆಗೆ ಮತ್ತು ಈ ಅಕ್ಕಿ ಕೊಯ್ಲು ಸಂಸ್ಕೃತಿಯಲ್ಲಿ ಕೆಲವು ಈ ಪರ್ವತ ಜನರು ಇಷ್ಟಪಡುವಂತಹ ಈ ಭತ್ತದ ಕೊಯ್ಲನ್ನು ಪ್ರಮುಖ ಜೀವನೋಪಾಯದ ಮೂಲವಾಗಿ ಹೊಂದಿದೆ ಮತ್ತು ಇಲ್ಲಿ ಹಂದಿ ಕೂಡ ಅವರು ಸೇವಿಸುವ ಪ್ರಮುಖ ಆಹಾರಗಳಲ್ಲಿ ಒಂದಾಗಿದೆ ಮತ್ತು ಅವರು ಈ ಹಂದಿಗಳು ಮತ್ತು ಬಿಗ್ ಜಾಗಳೊಂದಿಗೆ ಸಾಕಷ್ಟು ಹಬ್ಬವನ್ನು ಸಹ ನಡೆಸುತ್ತಾರೆ ಎಂದು ನೀವು ನೋಡಬಹುದು ಮತ್ತು ಅವರು ಅಕ್ಕಿ ಕಟ್ಟುಗಳನ್ನು ಹಾಕುತ್ತಾರೆ ಮತ್ತು ಇವು ನಿಜವಾಗಿ ಆಚರಣೆ ತಣಕೂಟದ ಸಾಂಕೇತಿಕ ಪ್ರಾತಿನಿಧ್ಯವಾಗಿದೆ ಆದ್ದರಿಂದ ವಾಸ್ತವವಾಗಿ ಸಮುದಾಯದಲ್ಲಿ ವಿಭಿನ್ನ ಶ್ರೇಣಿಗಳಿವೆ ಮತ್ತು ಅಲ್ಲಿಯೇ ಸಮುದಾಯದ ಶ್ರೀಮಂತ ಸದಸ್ಯರು ಆಚರಿಸುವ ಆಚರಣೆಯ ಸಂಪ್ರದಾಯವು ಅಭ್ಯಾಸವಾಗಿದ್ದು ಅಕ್ಕಿ ಉತ್ಪಾದನಾ ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳಲು ಸದಂಗ ಸಮಾಜಕ್ಕೆ ಅಗತ್ಯವಾದ ಸಮಾನತೆಯ ಗುಣಗಳನ್ನು ಬಲಪಡಿಸುತ್ತದೆ ಏಕೆಂದರೆ ಕುಟುಂಬ ವಿವಾಹಕ್ಕಾಗಿ ಅನೇಕ ಪ್ರಾಣಿಗಳನ್ನು ಕಸಾಯಿಖಾನೆ ಮಾಡುವುದು ಸಂಗ್ರಹಿಸಿದ ಸಂಪತ್ತನ್ನು ಬಡವರಿಗೆ ಮರುಹಂಚಿಕೆ ಮಾಡುವ ಒಂದು ಮಾರ್ಗವಾಗಿದೆ ಸಮುದಾಯದ ಜೊತೆಗೆ ಹಂಚಿಕೊಳ್ಳಲು ಪ್ರಾಣಿಗಳನ್ನು ಶ್ರದ್ಧೆಯಿಂದ ಸಂಗ್ರಹಿಸುವುದು ಒಂದು ಕುಟುಂಬದ ಭಾಗ್ಯವಾಗಿದೆ ಮತ್ತು ಒಬ್ಬರು ಸಂಪತ್ತನ್ನು ಸಂಗ್ರಹಿಸಲು ಸಾಧ್ಯವಿಲ್ಲ ಮತ್ತು ಭತ್ತದ ಉತ್ಪಾದನೆಯ ಕಾರ್ಯಕ್ಕಾಗಿ ಅದನ್ನು ಹಂಚಿಕೊಳ್ಳಬಾರದು ಸುಗ್ಗಿಯನ್ನು ಮಾಡಲು ಶ್ರಮ ಮತ್ತು ಸಮುದಾಯದ ಸಹಕಾರವನ್ನು ಪಡೆಯಬೇಕು ಆದ್ದರಿಂದ ಇಲ್ಲಿ ಸಾಂಪ್ರದಾಯಿಕ ಹಬ್ಬವು ಸಹ ತನ್ನ ಸಂಪತ್ತನ್ನು ನಿಜವಾಗಿ ಹೇಗೆ ಹಂಚಿಕೊಳ್ಳುತ್ತಿದೆ ಎಂಬುದರ ಕುರಿತು ಮಾತನಾಡುತ್ತಿದೆ ಮತ್ತು ಅದು ಶ್ರಮ ಮತ್ತು ಸಮುದಾಯದ ಸಹಕಾರವನ್ನು ತರುತ್ತದೆ ಆದ್ದರಿಂದ ಅವರು ಸುಗ್ಗಿಗಾಗಿ ಒಟ್ಟಿಗೆ ಬರಬೇಕು ಈಗ ಅವರು ಈ ಆಚರಣೆಗಳನ್ನು ನಡೆಸಲು ಮತ್ತು ನೆರೆಹೊರೆಯವರಿಗೆ ಸಂಬಂಧಿಸಿದ ಪ್ರಾದೇಶಿಕ ಗಡಿಗಳು ಮತ್ತು ಹಕ್ಕುಗಳನ್ನು ವ್ಯಾಖ್ಯಾನಿಸುವ ಹಲವಾರು ಶಾಂತಿ ಒಪ್ಪಂದಗಳನ್ನು ಮಾತುಕತೆ ನಡೆಸಲು ಸದಂಗ ಭಾಷೆಯನ್ನು ಬಳಸುತ್ತಾರೆ ಆದ್ದರಿಂದ ಈ ಹಬ್ಬಗಳು ನೆರೆಹೊರೆಯವರನ್ನು ಒಟ್ಟಿಗೆ ಸೇರಿಸುತ್ತವೆ ಮತ್ತು ಅವರು ವಿವಿಧ ಷೇರುಗಳ ಬಗ್ಗೆಯೂ ಚರ್ಚಿಸುತ್ತಾರೆ ಮತ್ತು ಅವರು ನೀರಿನ ಹಕ್ಕುಗಳ ಬಗ್ಗೆ ಮಾತನಾಡುತ್ತಾರೆ ಅವು ಬುಡಕಟ್ಟು ಯುದ್ಧಗಳಿಗೆ ಕಾರಣವಾಗಿದೆ ಏಕೆಂದರೆ ಇದು ಭತ್ತದ ಕೃಷಿಗೆ ಅಗತ್ಯವಾದ ಸಂಪನ್ಮೂಲವಾಗಿದೆ ಸಂಪೂರ್ಣ ವಸಾಹತು ನೀರು ಇಲ್ಲದೆ ಇದ್ದರೆ ಹಸಿವಿನಿಂದ ಬಳಲುತ್ತದೆ ಆದ್ದರಿಂದ ಅವರು ಈ ನೀರಿನ ಹಕ್ಕುಗಳ ಬಗ್ಗೆಯೂ ಚರ್ಚಿಸುತ್ತಾರೆ ನೀರನ್ನು ಹೇಗೆ ಹಂಚಿಕೊಳ್ಳುವುದು ಏಕೆಂದರೆ ಕೃಷಿಯು ಮುಖ್ಯ ಉದ್ಯೋಗವಾಗಿ ಮಾರ್ಪಟ್ಟಾಗ ನೀರಿನ ಸಂಪನ್ಮೂಲವನ್ನು ನೋಡಬೇಕು ಮತ್ತು ಸಮುದಾಯಗಳಲ್ಲಿ ವಿತರಣೆಯು ಒಂದು ಪ್ರಮುಖ ಕಾರ್ಯವಾಗಿದೆ ಆದ್ದರಿಂದ ಈ ಸಾಂಪ್ರದಾಯಿಕ ಮಾದರಿಗಳು ಸಹ ನೈಸರ್ಗಿಕ ಸಂಪನ್ಮೂಲಗಳ ವಿತರಣೆಯೊಳಗೆ ಕೆಲವು ಮಾತುಕತೆಗಳನ್ನು ರೂಪಿಸುತ್ತವೆ ಅಂದರೆ ನಾನು ಸಂಗ್ರಹಿಸಿದ ಸಂಪತ್ತಿನ ಹಂಚಿಕೆ ಮತ್ತು ಸಮುದಾಯವನ್ನು ಒಟ್ಟಿಗೆ ಸೇರಿಸುವುದು ನಾನು ರೆಜಿನಾ ಅವರ ಕೆಲಸದ ಒಂದು ಸಣ್ಣ ವೀಡಿಯೊವನ್ನು ನಿಮಗೆ ತೋರಿಸುತ್ತೇನೆ ಇದನ್ನು ನೋಡಿ ಆದುದರಿಂದ ನೀವು ನೋಡಬಹುದು ಅವರು ಯಾವ ರೀತಿಯ ಧಾನ್ಯಗಳನ್ನು ಸಂಗ್ರಹಿಸುತ್ತಾರೆ ಮತ್ತು ಇಡೀ ಆಚರಣೆಯ ಪ್ರಕ್ರಿಯೆಯನ್ನು ಸಮುದಾಯದೊಳಗೆ ಮತ್ತು ಮತ್ತೆ ಸಮುದಾಯಗಳಾದ್ಯಂತ ಹೇಗೆ ಆಯೋಜಿಸಲಾಗಿದೆ ಎಂದು ನಿಮಗೆ ತಿಳಿದಿದೆ ಸಾಮಾನ್ಯ ಹಂಚಿಕೆಯ ವ್ಯವಸ್ಥೆಗಳ ಬಗ್ಗೆ ಮತ್ತು ಹಿರಿಯರು ಭೂಮಿಯನ್ನು ಹೇಗೆ ಹಂಚಿಕೊಂಡರು ಎಂಬುದರ ಕುರಿತು ಮಾತನಾಡುತ್ತಾರೆ ಎಲ್ಲಾ ಆಚರಣೆಗಳೊಂದಿಗಿನ ಅಕ್ಕಿ ಸಂಸ್ಕೃತಿಯು ಆನುವಂಶಿಕ ಮಾದರಿಗಳನ್ನು ನಂಬುತ್ತದೆ ಮತ್ತು ಭೂಮಿ ಮತ್ತು ಭೂಪ್ರದೇಶದೊಂದಿಗಿನ ಈ ಎಲ್ಲಾ ಸಂಘಗಳು ತಮ್ಮ ಜೀವನದಲ್ಲಿ ಗುರುತು ಒದಗಿಸುವ ಸಾಧನವಾಗಿ ಮುಂದುವರೆದಿದೆ ಎಂದು ಇಲ್ಲಿ ನಿಮಗೆ ತಿಳಿದಿದೆ ಆದ್ದರಿಂದ ಪ್ರತಿಯೊಂದು ವ್ಯವಸ್ಥೆಯು ಸಮುದಾಯವು ಹೇಗೆ ವಾಸಿಸುತ್ತಿತ್ತು ಎಂಬುದು ಅವೆಲ್ಲವೂ ಈ ಸಮುದಾಯಕ್ಕೆ ಒಂದು ಗುರುತನ್ನು ಸೃಷ್ಟಿಸಿದ ಒಂದು ರೀತಿಯ ರಚನೆಗಳಾಗುತ್ತಿವೆ ಮತ್ತು ಅವುಗಳು ಹೇಗೆ ಉಳಿಸಿಕೊಳ್ಳಬಲ್ಲವು ಅದೇ ರೀತಿ ಕೊರನ್ ದ್ವೀಪದಲ್ಲಿ ಇದು ವಾಸ್ತವವಾಗಿ ಮೀನುಗಾರಿಕೆ ವಸಾಹತು ಮೀನುಗಾರರ ವಸಾಹತುಗಳಾಗಿವೆ ಮತ್ತು ಮೀನುಗಾರಿಕೆ ತಂತ್ರಗಳನ್ನು ಅರ್ಥಮಾಡಿಕೊಳ್ಳುವಲ್ಲಿ ಮತ್ತು ಪ್ರಕೃತಿ ಅಥವಾ ಪರಿಸರ ವ್ಯವಸ್ಥೆಗಳನ್ನು ಅರ್ಥಮಾಡಿಕೊಳ್ಳುವಲ್ಲಿ ಅವರು ಸ್ಥಳೀಯ ಜ್ಞಾನವನ್ನು ಹೇಗೆ ಅಳವಡಿಸಿಕೊಳ್ಳಬಹುದು ರೆಜಿನಾ ಅವರಂತೆಯೇ ಮೀನುಗಾರರು ಪವಿತ್ರ ಸ್ಥಳಗಳನ್ನು ಹೇಗೆ ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಅವುಗಳು ಸಂತಾನೋತ್ಪತ್ತಿ ಉದ್ದೇಶಗಳಿಗಾಗಿ ಹೆಚ್ಚು ಮಹತ್ವದ್ದಾಗಿವೆ ಮತ್ತು ಸಮುದಾಯವು ವಿವಿಧ ಸರೋವರಗಳು ಕಡಲತೀರಗಳು ಮತ್ತು ಪವಿತ್ರ ಸ್ಥಳಗಳನ್ನು ತೋರಿಸುವ ಗಡಿಗಳನ್ನು ವ್ಯಾಖ್ಯಾನಿಸಿರುವ ಗಡಿಗಳನ್ನು ವ್ಯಾಖ್ಯಾನಿಸಿದೆ ಇದು ಒಂದು ರೀತಿಯ ಸಮೀಕ್ಷೆ ಎಂದು ನಿಮಗೆ ತಿಳಿದಿದೆ ಇದು ಸಮುದಾಯಗಳು ಇದನ್ನು ಹೇಗೆ ಅರ್ಥಮಾಡಿಕೊಂಡಿದೆ ಮತ್ತು ಕೆಲವು ಸ್ಥಳೀಯ ಪುರಾಣಗಳೂ ಇವೆ ಅವುಗಳು ಕೆಲವು ಜ್ಞಾನವನ್ನು ಮುಂದಿನ ಪೀಳಿಗೆಗೆ ಹೇಗೆ ವರ್ಗಾಯಿಸಿವೆ ಉದಾಹರಣೆಗೆ ಪನ್ಯಾನ್ ಅಥವಾ ಪವಿತ್ರ ಪ್ರದೇಶವು ದೈತ್ಯ ಆಕ್ಟೋಪಸ್ಗೆ ನೆಲೆಯಾಗಿದೆ ಸಂದರ್ಶಕರಲ್ಲಿ ಒಬ್ಬರು ಹೇಳುವಂತೆ ಈ ಸ್ಥಳಗಳನ್ನು ತಪ್ಪಿಸಲು ನನ್ನ ತಂದೆ ನನಗೆ ಕಲಿಸಿದರು ಇದು ನಿಷೇಧಿತ ಸ್ಥಳವಾಗಿದೆ ಮತ್ತು ಸ್ಥಳೀಯ ಟ್ಯಾಗ್ಬನ್ವಾ ಯಾರೂ ಈ ಪವಿತ್ರ ಸ್ಥಳಗಳಿಗೆ ಹೋಗುವುದಿಲ್ಲ ಏಕೆಂದರೆ ಅವರು ಪರಸ್ಪರ ಗೌರವಿಸುತ್ತಾರೆ ಮತ್ತು ಗುರುತಿಸುತ್ತಾರೆ ಒಬ್ಬರು ಈ ಸ್ಥಳಗಳಿಗೆ ಹೋದಾಗ ದೈತ್ಯ ಆಕ್ಟೋಪಸ್ ದೋಣಿಯನ್ನು ಹಿಡಿದು ಮುಳುಗುವವರೆಗೂ ಮುಳುಗುತ್ತದೆ ಆದ್ದರಿಂದ ಪವಿತ್ರ ಸ್ಥಳಗಳಲ್ಲಿ ಒಬ್ಬರು ಶಾಂತವಾಗಿರಬೇಕು ಮತ್ತು ಕೆಲವೊಮ್ಮೆ ಕ್ಯಾಲಿಸ್ನಲ್ಲಿರುವಂತೆ ಅಲ್ಲಿಗೆ ಹೋಗಲು ಅನುಮತಿ ಕೇಳಬೇಕು ಪನ್ಯಾನ್ ಪವಿತ್ರ ಸ್ಥಳಗಳು ಅಲ್ಲಿ 7 ಅಥವಾ 3 ದೊಡ್ಡ ಗ್ರಹಣಾಂಗಗಳೊಂದಿಗೆ ದೊಡ್ಡ ಆಕ್ಟೋಪಸ್ ಇರುವ ಮ್ಯಾನ್ಲಾಬಯಾಟ್ ಇದೆ ಆದ್ದರಿಂದ ಸಾಮಾನ್ಯವಾಗಿ ಅವರು ಪುರಾಣಗಳನ್ನು ಹೊಂದಿದ್ದಾರೆ ಅದನ್ನು ಅವರ ಪೂರ್ವಜರು ಮತ್ತು ಅಜ್ಜರಿಂದ ವರ್ಗಾಯಿಸಲಾಗಿದೆ ಅಲ್ಲಿ ನೀವು ಈ ಸ್ಥಳಕ್ಕೆ ಹೋಗಬೇಡಿ ಎಂದು ಅವರು ಹೇಳುತ್ತಾರೆ ಆದ್ದರಿಂದ ಅವರು ಅದನ್ನು ನಿಜವಾಗಿಯೂ ಒಂದು ಕೋಮುಅರ್ಥವೆಂದು ಗೌರವಿಸುತ್ತಾರೆ ಮತ್ತು ನಿಮಗೆ ತಿಳಿದಿರುವಂತೆ ಒಂದು ದೊಡ್ಡ ಆಕ್ಟೋಪಸ್ ಇದೆ ಅದು ನಿಮ್ಮ ದೋಣಿಯನ್ನು ಹಿಡಿದು ಕೆಳಗೆ ಎಳೆಯಬಹುದು ಎಂದು ಅವರು ಹೇಳುತ್ತಾರೆ ಆದ್ದರಿಂದ ಅವರು ಈ ಸ್ಥಳಗಳಿಗೆ ಹೋದಾಗ ಅವರ ಹಿರಿಯರು ಹೇಳುವ ಪ್ರಕಾರ ಅವರು ಇಲ್ಲಿ ಇರುವ ವ್ಯಕ್ತಿ ಆದ್ದರಿಂದ ಅದು ಅವರಿಗೆ ತೊಂದರೆ ಮಾಡುವುದಿಲ್ಲ ಹಿರಿಯರ ಪ್ರಾರ್ಥನೆಯಲ್ಲಿ ಆಸಕ್ತಿ ಇಲ್ಲದಿದ್ದರೆ ಅನಾರೋಗ್ಯ ಉಂಟಾಗುತ್ತದೆ ಆದ್ದರಿಂದ ಇದು ಸರೋವರದ ಬಗ್ಗೆ ಮತ್ತು ಮೀನುಗಾರಿಕೆ ಮೀನುಗಳ ಸಂತಾನೋತ್ಪತ್ತಿ ಮತ್ತು ಮೀನಿನ ಸ್ವಭಾವ ಮತ್ತು ಈ ನಿರ್ದಿಷ್ಟ ಮೀನುಗಾರಿಕೆಯ ನೆಲೆಗಳನ್ನು ಹೇಗೆ ಗೌರವಿಸಬೇಕು ಎಂಬುದರ ಬಗ್ಗೆ ಇರುವ ಎಲ್ಲ ಬಗೆಯ ಅಸ್ಪಷ್ಟ ಸಂಪ್ರದಾಯಗಳು ಆದ್ದರಿಂದ ಇವೆಲ್ಲ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಹಾದು ಹೋಗುವ ಅಸ್ಪಷ್ಟ ಸಂಪ್ರದಾಯಗಳ ಒಂದು ಭಾಗ ರೆಜಿನಾ ಅವರ ಕೃತಿಯ ಒಂದು ಸಣ್ಣ ಚಿತ್ರವನ್ನು ಮತ್ತೆ ಇಲ್ಲಿ ತೋರಿಸಲಾಗುತ್ತದೆ ಆದರೆ ಪ್ರಸ್ತುತ ಪರಿಸ್ಥಿತಿಗಳಲ್ಲಿ ಇಲ್ಲಿ ವಲಸೆ ಬಂದ ಅನೇಕ ಮೀನುಗಾರರು ಇಲ್ಲಿ ಸಾಕಷ್ಟು ಮೀನುಗಳು ಲಭ್ಯವಿವೆ ಎಂದು ಅರ್ಥಮಾಡಿಕೊಂಡಿದ್ದಾರೆ ಮತ್ತು ಅವರು ಈ ಸ್ಥಳಗಳಿಗೆ ವಲಸೆ ಹೋಗಲು ಪ್ರಾರಂಭಿಸಿದರು ಮತ್ತು ಅವರು ವಿವಿಧ ಸುಧಾರಿತ ಮೀನುಗಾರಿಕೆ ತಂತ್ರಗಳನ್ನು ಅಳವಡಿಸಿಕೊಂಡಿದ್ದಾರೆ ಮತ್ತು ಅವು ಪರಿಸರ ಸ್ನೇಹಿಯಾಗಿರಬೇಕಾಗಿಲ್ಲ ಆದರೆ ಅವರು ಡೈನಮೈಟ್ ಸಣ್ಣ ಮೀನುಗಳನ್ನು ಸಹ ಹಿಡಿಯುವ ಉತ್ತಮವಾದ ಬಲೆಗಳು ಮತ್ತು ಮೀನುಗಳನ್ನು ಬಲೆಗೆ ಓಡಿಸಲು ಕೋರಲ್ ರೀಫ್ಸ್ ಬಳಸಿದ್ದಾರೆ ಇವೆಲ್ಲವೂ ಅತಿಯಾದ ಮೀನುಗಾರಿಕೆ ಕಾರಣದಿಂದ ಆದ ಸಮಸ್ಯೆಗಳು ಮತ್ತು ಮೀನುಗಳು ವಾಸಿಸುವ ಸ್ಥಳದಲ್ಲಿ ಪರಿಸರ ವಿನಾಶದ ಸಮಸ್ಯೆಗಳನ್ನು ಸೃಷ್ಟಿಸಿವೆ ಆದ್ದರಿಂದ ಈ ದ್ವೀಪಗಳಿಗೆ ಬಂದ ಈ ಹೊಸಬರು ಸುಧಾರಿತ ತಂತ್ರಗಳು ಮತ್ತು ಉತ್ತಮ ಜಾಲಗಳನ್ನು ಬಳಸಲು ಪ್ರಾರಂಭಿಸಿದರು ಆದ್ದರಿಂದ ಪ್ರತಿಯೊಂದೂ ಮತ್ತು ಪ್ರತಿ ಜಾಲವು ಯಾವ ರೀತಿಯ ಮೀನುಗಳನ್ನು ಹಿಡಿಯುತ್ತದೆ ಮತ್ತು ಅದು ಹಿಡಿದಿಟ್ಟುಕೊಳ್ಳುತ್ತದೆ ಎಂಬುದರ ಮೇಲೆ ವಿಭಿನ್ನ ಅನುಪಾತವನ್ನು ಹೊಂದಿರುತ್ತದೆ ಆದರೆ ಈಗ ಅವರು ಹೆಚ್ಚಿನ ಮೀನುಗಳನ್ನು ಬಿಡುತ್ತಿಲ್ಲ ಆದ್ದರಿಂದ ಇದು ನಿಜವಾಗಿಯೂ ಈ ವಲಸೆ ಮೀನುಗಾರರೊಂದಿಗೆ ಸಾಕಷ್ಟು ಪರಿಸರ ಕಾಳಜಿಯನ್ನು ತರುತ್ತಿದೆ ಏಕೆಂದರೆ ಅವುಗಳು ನಿರ್ದಿಷ್ಟ ಸ್ಥಳದಲ್ಲ ಉಳಿಯುವುದಿಲ್ಲ ಮೀನುಗಳು ಹೋದ ನಂತರ ಅವರು ಮತ್ತೊಂದು ದ್ವೀಪಕ್ಕೆ ಹೋಗುತ್ತಾರೆ ಅದಕ್ಕಾಗಿಯೇ ಈ ಟ್ಯಾಗ್ಬನ್ವಾ ಪುರಾಣಗಳ ಸಂಗತಿಗಳು ನಿರ್ಭೀತ ವಲಸಿಗರಿಗೆ ಯಾವುದೇ ಪ್ರಸ್ತುತತೆಯಾಗಿರಲಿಲ್ಲ ಮತ್ತು ವಾಸ್ತವವಾಗಿ ಈ ವಲಸೆ ಬಂದ ಮೀನುಗಾರರಿಂದ ಈ ಟ್ಯಾಗ್ಬನ್ವಾ ಕೂಡ ಹೊಸ ಮೀನುಗಾರಿಕೆ ತಂತ್ರಗಳನ್ನು ಕಲಿತರು ಅದು ಅವರ ನಂಬಿಕೆಗಳ ವಿರುದ್ಧ ಹೋಗಲಿಲ್ಲ ಎರಡೂ ಸಂಸ್ಕೃತಿಗಳು ವಿಭಿನ್ನವಾಗಿವೆ ಆದರೂ ವಿಭಿನ್ನ ಸಂಸ್ಕೃತಿಗಳು ತಮ್ಮ ಪರಿಸರ ವ್ಯವಸ್ಥೆಯನ್ನು ಹೀಗೆ ಅರ್ಥಮಾಡಿಕೊಳ್ಳುತ್ತವೆ ಡೈನಮೈಟ್ಗಳನ್ನು ಮತ್ತು ಸೋಡಿಯಂ ಸೈನೈಡ್ ಬಳಸಿ ಜೀವಂತ ಮೀನುಗಳನ್ನು ಹಿಡಿಯಲಾಗುತ್ತದೆ ಡೈನಮೈಟ್ ಮತ್ತು ಸೋಡಿಯಂ ಸೈನೈಡ್ ವಿಷಪೂರಿತವಾಗಿದ್ದರಿಂದ ಕೋರಲ್ ರೀಫ್ಸ್ ಹಾನಿಗೊಳಗಾಗಿವೆ ಕೋರಲ್ ರೀಫ್ಸ್ ಮೇಲೆ ಅದು ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನೀವು ನೋಡಬಹುದು ಮತ್ತು ನಿಸ್ಸಂಶಯವಾಗಿ ಇದು ಸಮುದ್ರ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ ಇದು ಮಾನವ ವ್ಯವಸ್ಥೆಗಳ ಮೇಲೂ ಪರಿಣಾಮ ಬೀರುತ್ತದೆ ಆದ್ದರಿಂದ ಇದು ಸರಪಳಿ ಪ್ರಕ್ರಿಯೆ ಆಗಿದೆ ವಾಸ್ತವವಾಗಿ ಪಕ್ಷಿಗಳ ಗೂಡಿನbird's nest ಉತ್ಪಾದನೆಯ ಮೇಲೆ ಪ್ರವಾಸೋದ್ಯಮದ ಮೇಲೆ ಪ್ರಭಾವ ಬೀರುತ್ತದೆ ಅಕ್ರಮ ಮೀನುಗಾರಿಕೆ ತಂತ್ರಗಳಿಂದ ಮೀನು ಹಿಡಿಯುವುದು ಕಡಿಮೆಯಾಗುತ್ತಿದೆ ಮತ್ತು ಟ್ಯಾಗ್ಬನ್ವಾ ಜನರ ಜೀವನೋಪಾಯವನ್ನು ಒದಗಿಸುವ ಭೂಮಿ ಮತ್ತು ಸಮುದ್ರವನ್ನು ರಕ್ಷಿಸುವಲ್ಲಿ ದೀರ್ಘಕಾಲೀನ ಆಸಕ್ತಿ ಇಲ್ಲದವರು ಅಸಡ್ಡೆ ವರ್ತನೆಗಳನ್ನು ತೋರಿಸುತ್ತಾರೆ ಆದ್ದರಿಂದ ಸ್ಥಳೀಯ ಸಂಸ್ಕೃತಿಗಳು ಪರಿಸರ ವ್ಯವಸ್ಥೆ ಮತ್ತು ಪರಿಸರವನ್ನು ಹೇಗೆ ಅರ್ಥಮಾಡಿಕೊಳ್ಳುತ್ತವೆ ಈ ಪುರಾಣಗಳು ಸಹ ಪರಿಸರವನ್ನು ಹೇಗೆ ರಕ್ಷಿಸುತ್ತವೆ ಆದರೆ ವಿದೇಶಿ ಒಳನುಗ್ಗುವಿಕೆಗಳು ಬಂದಾಗ ಅವು ಹೇಗೆ ಪ್ರಭಾವ ಬೀರುತ್ತವೆ ಮತ್ತು ಇತರ ಸಂಸ್ಕೃತಿಗಳ ಆಸಕ್ತಿ ಮತ್ತು ಜ್ಞಾನವನ್ನು ಅರ್ಥಮಾಡಿಕೊಳ್ಳದ ಕೆಲವು ಕುತೂಹಲಕಾರಿ ಸಂಗತಿಗಳು ಇವು ಹವಾಮಾನ ಬದಲಾವಣೆಯ ಬಗ್ಗೆ ನಾವು ಮಾತನಾಡುವಾಗ ಪ್ರಾದೇಶಿಕ ಅಳತೆ ಸವಾಲುಗಳಿವೆ ಅದು ಅದರ ಬಗ್ಗೆ ಮಾತನಾಡುತ್ತದೆ ಅದು ಹೆಚ್ಚು ದೊಡ್ಡ ಮಾಪಕಗಳು ಆದರೆ ವಿಪತ್ತು ಪೀಡಿತ ಪ್ರದೇಶಗಳ ಬಗ್ಗೆ ಮಾತನಾಡುತ್ತದೆ ಉದಾಹರಣೆಗೆ ನಾವು ಬಿಹಾರದ ಎಲ್ಲೋ ಒಂದು ಪ್ರವಾಹದ ಪ್ರಭಾವದ ಬಗ್ಗೆ ಮಾತನಾಡುವಾಗ ಅಲ್ಲಿ ಸಂಭವಿಸುವ ಪರಿಣಾಮವು ಮೂಲ ಸ್ಥಳದಲ್ಲಿಯೇ ಇರಬಹುದು ಎಂದು ಹೇಳಬೇಕಾಗಿಲ್ಲ ಉದಾಹರಣೆಗೆ ಚೀನಾವು ಟಿಬೆಟ್ನ ಬ್ರಹ್ಮಪುತ್ರ ನದಿಗೆ ಜಲವಿದ್ಯುತ್ ಅಣೆಕಟ್ಟನ್ನು ನಿರ್ಮಿಸುತ್ತವೆ ಇದು ಭಾರತೀಯ ಉಪಖಂಡದಲ್ಲಿ ಪರಿಣಾಮ ಬೀರಬಹುದು ಆದ್ದರಿಂದ ವಿಭಿನ್ನ ರಾಜಕೀಯ ಹಿತಾಸಕ್ತಿ ಮತ್ತು ನಿರ್ಧಾರಗಳು ಇದಕ್ಕೆ ಕಾರಣವಾಗಿದೆ ಆದ್ದರಿಂದ ಅದನ್ನು ಪರಿಹರಿಸುವಲ್ಲಿ ಇದು ಒಂದು ಸವಾಲಾಗಿದೆ ಆದ್ದರಿಂದ ಸಮತಲ ಮಾಪಕಗಳು ಮತ್ತು ಲಂಬ ಮಾಪಕಗಳ ನಡುವೆ ಹೊಂದಾಣಿಕೆಯಿಲ್ಲ ಅಲ್ಲಿ ಹವಾಮಾನ ಬದಲಾವಣೆಯ ಮೂಲಗಳು ಇತರ ಪ್ರದೇಶಗಳು ಮತ್ತು ದೇಶಗಳಲ್ಲಿ ಹೆಚ್ಚಾಗಿ ಇರುತ್ತವೆ ಮತ್ತು ಅದು ಪರಿಣಾಮ ಬೀರುವ ಸ್ಥಳವನ್ನು ತೋರಿಸಲಾಗುತ್ತದೆ ಆದ್ದರಿಂದ ಮತ್ತು ವೈಜ್ಞಾನಿಕ ಜ್ಞಾನವು ಅಧ್ಯಯನ ಮತ್ತು ವಿಶ್ಲೇಷಣೆಯ ವಿಶಾಲವಾದ ಪ್ರಾದೇಶಿಕ ಮಾಪಕಗಳಿಂದ ಉತ್ಪತ್ತಿಯಾಗಿದೆ ಇದು ಸ್ಥಳೀಯ ಮಟ್ಟದಲ್ಲಿ ಸೂಕ್ತವಾಗಿ ಪ್ರತಿಫಲಿಸುವುದಿಲ್ಲ ಇದು ಒಬ್ಬರಿಗೆ ಅರ್ಥವಾಗುವ ಅಂತರವಾಗಿದೆ ಅಲ್ಲದೆ ತಾತ್ಕಾಲಿಕ ಮತ್ತು ಕ್ರಿಯಾತ್ಮಕ ಸವಾಲುಗಳು ನಾವು ತಾತ್ಕಾಲಿಕ ಮತ್ತು ಕ್ರಿಯಾತ್ಮಕ ಸವಾಲುಗಳ ಬಗ್ಗೆ ಮಾತನಾಡುವಾಗ ಅದು NGO ಆಗಿರಲಿ ಅಥವಾ ಸರ್ಕಾರಿ ವಲಯವಾಗಲಿ ಅಥವಾ ಅರೆ ಸರ್ಕಾರವಾಗಲಿ ಬೇರೆ ಬೇರೆ ಏಜೆನ್ಸಿಗಳ ಪಾತ್ರದ ಬಗ್ಗೆಯೂ ಸಹ ಇದೆ ಯಾರು ಬರುತ್ತಿದ್ದಾರೆಂದರೆ ವಿಶೇಷವಾಗಿ ವಿಪತ್ತು ಚೇತರಿಕೆ ಯೋಜನೆಗಳನ್ನು ಮಾಡಲು ಏಜೆನ್ಸಿಗಳಿಗೆ ಬರುವ NGO ಗಳು ಅವರು ಇಲ್ಲಿ ಒಪ್ಪಂದದಲ್ಲಿದ್ದಾರೆ ಕೆಲವು ಉದ್ದೇಶಿತ ಕೆಲಸಗಳನ್ನು ಮಾಡಲು ಅವರು ಇಲ್ಲಿದ್ದಾರೆ ಅದು ಜೀವನೋಪಾಯದ ಆಯಾಮವಾಗಲಿ ಅದು ಆಶ್ರಯದ ಆಯಾಮವಾಗಲಿ ಅವರು ಅದನ್ನು ಮುಗಿಸುತ್ತಾರೆ ಮತ್ತು ಅವರು ಮುಂದುವರಿಯುತ್ತಾರೆ ಅವರ ವೀಸಾಗಳು ಸಹ ಮುಕ್ತಾಯಗೊಳ್ಳುತ್ತವೆ ಮತ್ತು ಅವು ಮುಂದುವರಿಯುತ್ತವೆ ದೀರ್ಘಾವಧಿಯಲ್ಲಿ ಏನಾಗುತ್ತದೆ ಎಂಬುದನ್ನು ಯಾರು ಅದನ್ನು ನೋಡಿಕೊಳ್ಳುತ್ತಾರೆ ಆದ್ದರಿಂದ ಈ ಸ್ಥಳವು ಹೇಗೆ ಮತ್ತಷ್ಟು ಮಾರ್ಪಾಡುಗೊಳ್ಳುತ್ತದೆ ಸರಿಯಾದ ಮೌಲ್ಯಮಾಪನವಿಲ್ಲದಿರುವಂತೆ ಜನರು ಅದನ್ನು ಹೇಗೆ ಹೊಂದಿಸಿಕೊಳ್ಳುತ್ತಾರೆ ಎಂಬ ದೀರ್ಘಾವಧಿಯ ಬದ್ಧತೆಗಳನ್ನು ಅವರು ಹೊಂದಿಲ್ಲ ಸಚಿವಾಲಯವು ಅವರು ಎಷ್ಟು ಮನೆಗಳನ್ನು ಒದಗಿಸಿದ್ದಾರೆ ಎಂಬುದನ್ನು ಮಾತ್ರ ಮೌಲ್ಯಮಾಪನ ಮಾಡುತ್ತದೆ ಆದರೆ ಅವರಿಗೆ ಹೇಗೆ ವಸತಿ ನೀಡಲಾಗಿದೆ ಎಂಬುದರ ಬಗ್ಗೆ ಅಲ್ಲ ಜನರು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಿದ್ದಾರೆ ಅದು ಸಂಭವಿಸಿದ ತಾತ್ಕಾಲಿಕ ಬದಲಾವಣೆಗಳು ಯಾವವು ಅದನ್ನು ಮುಖ್ಯವಾಹಿನಿಯ ಅಭಿವೃದ್ಧಿ ಕಾರ್ಯವಿಧಾನಗಳನ್ನಾಗಿ ಮಾಡುವುದು ಹೇಗೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಲಾತೂರ್ ಮತ್ತು ಗುಜರಾತ್ನಲ್ಲಿ ಕೆಲವು ಮನೆಗಳು ಇನ್ನೂ ಖಾಲಿಯಾಗಿವೆ ಎಂದು ನಾವು ನೋಡಬಹುದು ನಾವು ಹವಾಮಾನ ಬದಲಾವಣೆಯ ಬಗ್ಗೆ ಮಾತನಾಡುವಾಗ ನಿಯಮಗಳಿಗೆ ಸಂಬಂಧಿಸಿದಂತೆ ಜ್ಞಾನವು ಹೊಂದಾಣಿಕೆ ಆಗುವುದಿಲ್ಲ 80 ರ ದಶಕದಲ್ಲಿ ಚರ್ಚಿಸಿದಾಗ ಅದು 80 ರಿಂದ 2002 ರ ಮೊದಲ ಯುಗವಾಗಿತ್ತು ಇದು ಹೆಚ್ಚಾಗಿ ಗ್ರೀನ್ಹೌಸ್ ಅನಿಲ ಹೊರಸೂಸುವಿಕೆಯ ಮೇಲೆ ಕೇಂದ್ರೀಕೃತವಾಗಿತ್ತು ಹೆಚ್ಚಿನ ವೈಜ್ಞಾನಿಕ ಸಮುದಾಯದವರು ಭಾಗಿಯಾಗಿದ್ದಾರೆ ಇದು ಪರಿಸರ ಸಮಸ್ಯೆಯಾಗಿದೆ 2000 ದ ದಶಕದ ಎರಡನೆಯ ಯುಗದಲ್ಲಿ ಇದನ್ನು ಅಂತರರಾಷ್ಟ್ರೀಯ ಕಾರ್ಯಸೂಚಿಯಿಂದ ನೋಡಲಾಗಿದೆ ಮತ್ತು ಸಾಮಾಜಿಕ ಆಯಾಮವು ಸಾಮಾಜಿಕ ಯುಗದಲ್ಲಿ ಸಾಮಾಜಿಕ ವಿಜ್ಞಾನಿಗಳು ಮತ್ತು ಅಭಿವೃದ್ಧಿ ಕಾರ್ಯಕರ್ತರು ಎರಡನೇ ಯುಗದಲ್ಲಿ ತಮ್ಮ ಸಹಕಾರವನ್ನು ಹೆಚ್ಚಿಸಿಕೊಂಡಿದ್ದಾರೆ ಮೂರನೆಯ ಯುಗದಲ್ಲಿ ಇದು ಇತರ ದೇಶಗಳು ಮತ್ತು ಇತರ ಪ್ರದೇಶಗಳಿಂದ ಅನುಭವಿಸಲ್ಪಟ್ಟಿದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಇದು ಭವಿಷ್ಯದಲ್ಲಿ ಜಾಗತಿಕ ನ್ಯಾಯದ ಪ್ರಶ್ನೆಯಾಗಿದೆ ಅದು ಮೂರನೆಯ ಯುಗದಲ್ಲಿ ಕಾನೂನು ಆಯಾಮವು ಬಂದಿತು ಮತ್ತು ಮಾನವ ಸಮಾಜದ ಕಾರ್ಯಚಟುವಟಿಕೆಯನ್ನು ನಿರ್ಧರಿಸುವ ಕೆಲವು ಶಾಸಕಾಂಗ ಸಾಂಸ್ಕೃತಿಕ ಮತ್ತು ನಡವಳಿಕೆಯ ನಿಯಮಗಳುನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ನಾವು ಮಾತನಾಡಬೇಕಾಗಿದೆ ಮತ್ತು ಪ್ರಕೃತಿ ಮತ್ತು ಸಮಾಜದ ನಡುವಿನ ಪರಸ್ಪರ ಕ್ರಿಯೆಗಳನ್ನು ಹೇಗೆ ರಚಿಸಲಾಗಿದೆ ಅನೌಪಚಾರಿಕ ಮತ್ತು ಕರಾವಳಿ ವಸಾಹತುಗಳ ಹಿನ್ನೆಲೆಯಲ್ಲಿ ಈ ಶಾಸಕಾಂಗದ ಅನೇಕ ನಿಯಮಗಳನ್ನು ಹೆಚ್ಚಾಗಿ ಉಲ್ಲಂಘಿಸಲಾಗಿದೆ ಉದಾಹರಣೆಗೆ ಕರಾವಳಿ ನಿಯಂತ್ರಣ ವಲಯವು 1991 ರಲ್ಲಿ ರೂಪುಗೊಂಡಿತು ಮತ್ತು ಸುನಾಮಿ ಸಂಭವಿಸುವವರೆಗೆ 19 ಬಾರಿ ಪರಿಷ್ಕರಿಸಲ್ಪಟ್ಟಿತು ಆದರೆ ಸರಿಯಾಗಿ ಪಾಲಿಸಿಲ್ಲ ನಾವು ವಿವಿಧ ಮಾಪಕಗಳು ವಿಭಿನ್ನ ದತ್ತಾಂಶ ಸೆಟ್ಗಳು ವಿಭಿನ್ನ ಹವಾಮಾನ ಮತ್ತು ಅಪಾಯ ವಿಜ್ಞಾನಿಗಳು ಪ್ರಾಕ್ಟಿಷನರ್ಸ್ risk scientist's practitioners ಬಗ್ಗೆ ಮಾತನಾಡುವಾಗ ಜ್ಞಾನವು ಹೊಂದಿಕೆಯಾಗುವುದಿಲ್ಲ ಅವುಗಳು ವಿವಿಧ ಹಂತದಲ್ಲಿ ಸಂಸ್ಥೆಗಳು ಮತ್ತು ಏಜೆನ್ಸಿಗಳ ನಡುವೆ ಪಾರದರ್ಶಕ ಸಂವಹನ ಮತ್ತು ಸಹಯೋಗ ಮತ್ತು ಜಂಟಿ ಕಾರ್ಯಕ್ರಮಗಳನ್ನು ತರುವುದಿಲ್ಲ ಆದ್ದರಿಂದ ಮೈಕ್ರೊ ಲೆವೆಲ್ ಡಾಟಾ ಸೆಟ್ಗಳನ್ನು ತಿಳಿಸಲು ಈ ಮ್ಯಾಕ್ರೋ ಲೆವೆಲ್ ಜ್ಞಾನ ದತ್ತಾಂಶ ಸೆಟ್ಗಳನ್ನು ಹೇಗೆ ಬಳಸುವುದು ಎಂಬ ಪ್ರಮುಖ ಪ್ರಶ್ನೆಗೆ ಇದು ಕಾರಣವಾಗುತ್ತದೆ ಮತ್ತು ಇದನ್ನು ಯಾರು ಗಣನೆಗೆ ತೆಗೆದುಕೊಳ್ಳಬೇಕು CCA ಮತ್ತು DRR ನ ಉತ್ತಮ ಏಕೀಕರಣಕ್ಕೆ ಯಾವ ರೀತಿಯಲ್ಲಿ ಸ್ಪಷ್ಟ ಮಾರ್ಗಸೂಚಿ ಅಗತ್ಯವಿದೆ ಆದ್ದರಿಂದ ಇಡೀ ಅಂಶವನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ವ್ಯತ್ಯಾಸಗಳು ಮತ್ತು ಸವಾಲುಗಳು ನಮ್ಮಲ್ಲಿ ವಿಪತ್ತು ಅಪಾಯವನ್ನು ಕಡಿಮೆ ಮಾಡುವುದು ಮತ್ತು ಹವಾಮಾನ ಬದಲಾವಣೆಯ ರೂಪಾಂತರವನ್ನು ಹೊಂದಿವೆ ಎಂದು ನಾವು ನೋಡುತ್ತೇವೆ ಇದು ಹೊಂದಾಣಿಕೆಯ ಕಾರ್ಯತಂತ್ರವನ್ನು ಗುರಿಯಾಗಿರಿಸಿಕೊಂಡಿದೆ ಇದು ಸ್ಕೇಲ್ ಹೊಂದಾಣಿಕೆ ಆಗದಿರುವ ಬಗ್ಗೆ ಹೇಳುತ್ತದೆ ಏಕೆಂದರೆ ಇದು ವಿಪತ್ತು ಘಟನೆಯನ್ನು ಗುರಿಯಾಗಿರಿಸಿಕೊಂಡಿದೆ ಇದು ದೀರ್ಘಕಾಲೀನ ಪರಿಣಾಮವಾಗಿದೆ ಬರ ಕೇವಲ ಒಂದು ತಿಂಗಳ ವಿಷಯವಲ್ಲ ಅದು ವರ್ಷಗಳಿಂದ ಅಥವಾ ಒಟ್ಟಿಗೆ ಬರಬಹುದು ಪ್ರದೇಶಗಳು ಮತ್ತು ಸ್ಥಳೀಯ ಪ್ರದೇಶಗಳಿಗೆ ಸಂಬಂಧಿಸಿದ ಪ್ರಾದೇಶಿಕ ಮಾಪಕಗಳು ಸಂಭವಿಸುವ ಸಾಧ್ಯತೆ ಇದ್ದರೂ ಇದು ಜಾಗತಿಕ ಮಟ್ಟವಾಗಿದ್ದು ಕೆಲವೊಮ್ಮೆ ಭೂಖಂಡ ಮತ್ತು ಖಂಡಾಂತರ ಪರಿಣಾಮಗಳು ತಾತ್ಕಾಲಿಕ ಮತ್ತು ಕ್ರಿಯಾತ್ಮಕ ಸವಾಲುಗಳು ಏಕೆಂದರೆ ಇದು ಅಲ್ಪ ಮತ್ತು ಮಧ್ಯಮ ಅವಧಿಯೊಂದಿಗೆ ಮತ್ತು ಹೆಚ್ಚಾಗಿ ಈವೆಂಟ್ಗೆ ಸಂಬಂಧಿಸಿದೆ ಮತ್ತು ಇದು ಹೆಚ್ಚಿನ ತಡೆಗಟ್ಟುವಿಕೆ ಮತ್ತು ದೀರ್ಘಾವಧಿಯ ಹೊಂದಾಣಿಕೆಯ ತಂತ್ರಗಳನ್ನು ಹೊಂದಿದೆ ಇಲ್ಲಿ ಏಜೆನ್ಸಿಗಳ ಕಾರ್ಯದಲ್ಲಿನ ವ್ಯತ್ಯಾಸಗಳು ಆಟಗಾರರನ್ನು ಒಳಗೊಂಡಿರುತ್ತದೆ ಮತ್ತು ಕೆಲಸದ ಪಾತ್ರಗಳು ಮತ್ತು ಧನಸಹಾಯದ ವ್ಯಾಪ್ತಿ ಏನು ಏಕೆಂದರೆ ಕೊನೆಯಲ್ಲಿ ಧನಸಹಾಯವು ಅತ್ಯಂತ ಪ್ರಮುಖ ಭಾಗವಾಗಿದೆ ನಿಯಮಗಳಿಗೆ ಸಂಬಂಧಿಸಿದ ಹೊಂದಾಣಿಕೆ ಇಲ್ಲದಿರುವದು ನಮ್ಮಲ್ಲಿ ಶಾಸಕಾಂಗ ನಿಯಮಗಳು ನಗರ ಯೋಜನೆ ನಿಯಮಗಳು ಕರಾವಳಿ ನಿಯಮಗಳು ಅವು ಹೇಗೆ ಪ್ರವೇಶಿಸುತ್ತವೆ ಎಂಬುದು ಪರಸ್ಪರ ಸಂಬಂಧಿಸಿಲ್ಲ ಅದು ಒಂದು ಅಂಶವಾಗಿದೆ ಜ್ಞಾನ ದತ್ತಾಂಶ ಸೆಟ್ ಮತ್ತು ಕೆಲಸದ ಅನ್ವಯದ ವಿಭಿನ್ನ ಪ್ರಕಾರಗಳು ಮತ್ತು ಮಾಪಕಗಳನ್ನು ನಾವು ಹೇಳಿದಾಗ ಜ್ಞಾನವು ಹೊಂದಿಕೆಯಾಗುವುದಿಲ್ಲ ಆದ್ದರಿಂದ ಈ ಲೀ ಮತ್ತು ವಾಂಗ್ಗಾಗಿ ಅವರು "6w ಫ್ರೇಮ್ವರ್ಕ್" ಬಗ್ಗೆ ಕರೆಯುವ ಹೆಚ್ಚು ಸ್ಪಷ್ಟವಾದ ಚೌಕಟ್ಟುಗಳೊಂದಿಗೆ ಬರುತ್ತಾರೆ ಆದ್ದರಿಂದ ಅವರು ನೈಸರ್ಗಿಕ ವಿಪತ್ತು ಅಪಾಯಕ್ಕೆ ಏಕೆ ಹೊಂದಾಣಿಕೆಯ ಅಗತ್ಯವಿದೆ ವಿಪತ್ತು ಅಪಾಯಕ್ಕೆ ಹೊಂದಿಕೊಳ್ಳುವುದು ಎಂದರೇನು ಮತ್ತು ಯಾವುದಕ್ಕೆ ಹೊಂದಿಕೊಳ್ಳಬೇಕು ಯಾರು ಹೊಂದಿಕೊಳ್ಳಬೇಕು ಯಾರು ಅಳವಡಿಸಿಕೊಳ್ಳಬೇಕು ಅಳವಡಿಸಿಕೊಳ್ಳುವುದು ಹೇಗೆ ರೂಪಾಂತರದ ಪರಿಣಾಮಕಾರಿತ್ವಕ್ಕೆ ಸಹಾಯ ಮಾಡಲು ಸಂಭವನೀಯ ತತ್ವಗಳು ಅಥವಾ ಮಾನದಂಡಗಳು ಯಾವುವು ಆದ್ದರಿಂದ ಈ 6w ಫ್ರೇಮ್ವರ್ಕ್ನ ಸಂಕ್ಷಿಪ್ತ ಸಾರಾಂಶವನ್ನು ಪಟ್ಟಿ ಮಾಡಲಾಗಿದೆ ಮತ್ತು ಈಗ ನಿರ್ಮಿತ ಪರಿಸರ ದೃಷ್ಟಿಕೋನದಿಂದ ಒಂದು ಪ್ರಮುಖ ತಿಳುವಳಿಕೆಯೆಂದರೆ ನಾವು ನೋಡಬಹುದಾದ ಒಂದು ಸ್ಕೇಲ್ ಮಿಸ್ಮ್ಯಾಚ್ಸ್ ಇದೆ ಪ್ರಾದೇಶಿಕ ಮಟ್ಟದ ದತ್ತಾಂಶ ಆದ್ದರಿಂದ ನೀವು ಯೋಜಕರು ಅಥವಾ ವಾಸ್ತುಶಿಲ್ಪಿಗಳಾಗಿ ನಾವು ನಿರ್ಮಿಸಿದ ಪರಿಸರವನ್ನು ನೋಡಿದರೆ ನಾವು ಪ್ಲಾಟ್ಸ್ ಕಟ್ಟಡಗಳು ಮತ್ತು ಅಂಶಗಳನ್ನು ಮಾತ್ರ ನೋಡುತ್ತೇವೆ ಆಧಾರವಾಗಿರುವ ಟೋಪೋಗ್ರಫಿ ಮತ್ತು ನೈಸರ್ಗಿಕ ವ್ಯವಸ್ಥೆಗಳ ಪರಿಸರ ವ್ಯವಸ್ಥೆಗಳು ಮತ್ತು ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆಗಳನ್ನು ನಾವು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತೇವೆ ಆದ್ದರಿಂದ ಅವೆಲ್ಲವೂ ಒಂದಕ್ಕೊಂದು ಪರಸ್ಪರ ಸಂಬಂಧ ಹೊಂದಿವೆ ಆದ್ದರಿಂದ ಅವುಗಳು ಹೇಗೆ ಒಟ್ಟಿಗೆ ಸೇರಬಹುದು ಮತ್ತು ಮ್ಯಾಕ್ರೊ ಲೆವೆಲ್ ಮಾಹಿತಿಯು ಹೇಗೆ ಇರಬಹುದು ಎಂಬುದನ್ನು ನೋಡಬೇಕು ಹಾಗಾಗಿ ಪ್ರಸ್ತುತ ನಡೆಯುತ್ತಿರುವ ಅಧ್ಯಯನದಲ್ಲಿ ನಾನು ಈ ಚೌಕಟ್ಟನ್ನು ಅಭಿವೃದ್ಧಿಪಡಿಸಿದ್ದೇನೆ ಅಲ್ಲಿ ನಾವು ಪ್ರಾದೇಶಿಕ ಆಯಾಮವನ್ನು ಹೊಂದಿದ್ದೇವೆ ಮತ್ತು ಇವುಗಳ ಮೇಲೆ ಪರಿಣಾಮ ಬೀರುವಲ್ಲಿ ಸಹ ದುರ್ಬಲತೆಯನ್ನು ಹೊಂದಿದೆ ಮತ್ತು ವಿಪತ್ತು ನಂತರದ ವಿಪತ್ತಿನಲ್ಲಿ ಪೂರ್ವ ವಿಪತ್ತು ಮತ್ತು ಭವಿಷ್ಯದ ಅಪಾಯ ಎರಡಕ್ಕೂ ಹೊಂದಿಕೊಳ್ಳುವ ಪ್ರಕ್ರಿಯೆಯೂ ಇದೆ ಇದು ಏಕ ಮತ್ತು ಬಹು ವಿಪತ್ತುಗಳ ಅಲ್ಪಾವಧಿಯ ಮತ್ತು ಮಧ್ಯಮ ಅವಧಿಯನ್ನು ಹೊಂದಿದೆ ಮತ್ತು ಇದು ಸಾಮಾಜಿಕ ಕಲಿಕೆಯ ಮೂಲಕ ದೀರ್ಘಕಾಲೀನ ರೂಪಾಂತರವನ್ನು ಹೊಂದಿದೆ ಮತ್ತು ಪ್ರಕೃತಿ ಮತ್ತು ಸಂಸ್ಕೃತಿ ಹೇಗೆ ಒಟ್ಟಿಗೆ ಸೇರಬಹುದು ಎಂಬುದನ್ನು ಇಲ್ಲಿ ನಾವು ನೋಡಬಹುದು ಹೊಂದಾಣಿಕೆಯ ನಿರ್ಮಿತ ಪರಿಸರಗಳು ಆಯ್ಕೆಗಳನ್ನು ಹೇಗೆ ತೆರೆಯುತ್ತದೆ ಹಿಂದಿನ ಮತ್ತು ಭವಿಷ್ಯವನ್ನು ಹೇಗೆ ಸಂಪರ್ಕಿಸುತ್ತದೆ ಮತ್ತು ಇದು ಪ್ರಕೃತಿಯಲ್ಲಿ ಮನುಷ್ಯರನ್ನು ಹೇಗೆ ಮರುಸಂಘಟಿಸಬಹುದು ಇದಕ್ಕಾಗಿ ರಾಜಕೀಯ ತಾಂತ್ರಿಕ ಪರಿಸರ ಶೈಕ್ಷಣಿಕ ಮತ್ತು ವಿವಿಧ ಏಜೆನ್ಸಿಗಳ ನಡುವಿನ ಸಹಕಾರ ಸಮನ್ವಯ ಮತ್ತು ಭಾಗವಹಿಸುವಿಕೆ ಮತ್ತು ವಿವಿಧ ವಿಭಾಗಗಳಲ್ಲಿ ಸಂವಹನ ರಾಷ್ಟ್ರದಲ್ಲಿ ಜಾಗತಿಕ ಪ್ರಭಾವಿಸುವ ಅಂಶಗಳು ಎಂಬುದರ ಕುರಿತು ಇದು ಮಾತನಾಡುತ್ತದೆ ಆದ್ದರಿಂದ ಈ ಎಲ್ಲಾ ವಿಷಯಗಳು ಬರಬೇಕಾಗಿದೆ ಇದು ನಾವು ಕೆಲಸ ಮಾಡಿದ ಸಮಗ್ರ ಚೌಕಟ್ಟಾಗಿದೆ ಮತ್ತು ನಾವು ಸಂಯೋಜಿತ ಬಹು ಆಯಾಮದ ಚೌಕಟ್ಟಿನ ಬಗ್ಗೆ ಮಾತನಾಡುವಾಗ ಅದು ಮೂರು ಅಂಶಗಳ ಬಗ್ಗೆ ತನಿಖೆ ನಡೆಸುತ್ತದೆ ಒಂದು ವಿಭಿನ್ನ ಕಟ್ಟಡ ವಿನ್ಯಾಸರಚನೆಗಳು ವಿವಿಧ ಬಳಕೆದಾರರಿಗೆ ಮತ್ತು ಬಳಕೆದಾರರಿಗೆ ಹೇಗೆ ಆಯ್ಕೆಗಳನ್ನು ನೀಡಿವೆ ಅದರ ಪರಿಸರ ವ್ಯವಸ್ಥೆಗಳು ಮತ್ತು ಸೇವೆಗಳೊಂದಿಗೆ ನೈಸರ್ಗಿಕ ಪರಿಸರವನ್ನು ವಿವಿಧ ವಿಪತ್ತು ಚೇತರಿಕೆ ಪ್ರಕ್ರಿಯೆಯಲ್ಲಿ ಸ್ಥಳ ತಯಾರಿಕೆ ಪ್ರಕ್ರಿಯೆಯಲ್ಲಿ ಹೇಗೆ ಸಂಯೋಜಿಸಲಾಗಿದೆ ಅದೇ ಸಮಯದಲ್ಲಿ ವಿಭಿನ್ನ ಪುನರ್ನಿರ್ಮಾಣ ಪ್ರಕ್ರಿಯೆಗಳು ಫಲಾನುಭವಿಗಳ ಹಿಂದಿನ ಮತ್ತು ಭವಿಷ್ಯದ ಅಗತ್ಯಗಳು ಮತ್ತು ಆಕಾಂಕ್ಷೆಗಳನ್ನು ಸಂಪರ್ಕಿಸುವ ಸವಾಲುಗಳನ್ನು ಹೇಗೆ ಪರಿಹರಿಸಿದೆ ಆದ್ದರಿಂದ ಕೆಲವು ಉಲ್ಲೇಖಗಳನ್ನು ಪಟ್ಟಿಮಾಡಲಾಗಿದೆ ಆದ್ದರಿಂದ ಅವುಗಳ ಅಧ್ಯಯನ ಮಾಡಬಹುದು ಧನ್ಯವಾದಗಳು